ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಕುರಿತು ಕಾನ್ಪುರದ ಐಐಟಿ ಯಿಂದ ಎನ್ ಪಿ ಟಿ ಇ ಎಲ್ ಮೂಕ್ ಕೋರ್ಸ್ಗೆ ಮರಳಿ ಸ್ವಾಗತ ನಾನು ಕಾನ್ಪುರದ ಐಐಟಿಯ ಮಾನವಿಕ ಮತ್ತು ಸಮಾಜ ವಿಜ್ಞಾನ ವಿಭಾಗದ ರವಿಚಂದ್ರನ್ ನಾನು ಕಳೆದ 4 ವಾರಗಳಿಂದ ಈ ಕೋರ್ಸ್ ನೀಡುತ್ತಿದ್ದೇನೆ ಈ ವಾರದಲ್ಲಿ ನಾವು ವಿಶೇಷವಾಗಿ ಸಂವಹನದ ಮೇಲೆ ಕೇಂದ್ರೀಕರಿಸಿದ್ದೇವೆ ಮತ್ತು ಹಿಂದಿನ 2 ಉಪನ್ಯಾಸಗಳಲ್ಲಿ ನಾವು ದೂರವಾಣಿಗೆ ಸಂಬಂಧಿಸಿದ ಕೌಶಲ್ಯಗಳ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದೇವೆ ಮತ್ತು ಈ ಉಪನ್ಯಾಸದಲ್ಲಿ ನಿರ್ದಿಷ್ಟವಾಗಿ ನಾನು ಕೆಲವು ಸುಧಾರಿತ ದೂರವಾಣಿ ಕೌಶಲ್ಯಗಳನ್ನು ಕಲಿಸಲು ಬಯಸುತ್ತೇನೆ ಮತ್ತು ನಾನು ಪ್ರಾರಂಭಿಸುವ ಮೊದಲು ಹಿಂದಿನದರಲ್ಲಿ ನಾವು ಮಾಡಿದ್ದನ್ನು ಸಂಕ್ಷಿಪ್ತವಾಗಿ ಪುನರಾವರ್ತಿಸಲು ನಾನು ಬಯಸುತ್ತೇನೆ ಹಿಂದಿನ ಉಪನ್ಯಾಸದಲ್ಲಿ ನಾನು ನಿಮ್ಮೊಂದಿಗೆ ದೂರವಾಣಿ ಸಂವಹನದ ವಿವಿಧ ಅಂಶಗಳನ್ನು ಚರ್ಚಿಸಿದ್ದೇನೆ ಆದ್ದರಿಂದ ನಾವು ದೂರವಾಣಿಯನ್ನು ಬಳಸುವಾಗ ನಾನು ಸಾಮಾನ್ಯವಾಗಿ ಸಂವಹನದ ಅಂಶವನ್ನು ಸ್ವಯಂ ಎಂದು ನೋಡುತ್ತಿದ್ದೆ ನಿರ್ದಿಷ್ಟವಾಗಿ ನಾನು ಸಂವಹನದಲ್ಲಿ ಬಳಸುವ ಒಂದು ರೀತಿಯ ವಿರೋಧಾಭಾಸದ ಸಾಧನವಾಗಿ ದೂರವಾಣಿಯನ್ನು ನೋಡಲು ಪ್ರಯತ್ನಿಸುತ್ತಿದ್ದೆ ಆದರೆ ನಾನು ವಾಸ್ತವವನ್ನು ಹೈಲೈಟ್ ಮಾಡಲು ಪ್ರಯತ್ನಿಸುತ್ತಿದ್ದೆ ನೀವು ದೂರವಾಣಿಯನ್ನು ಬಳಸಿದಾಗ ಅದು ನೀವು ಯಾವ ರೀತಿಯ ವ್ಯಕ್ತಿ ಎಂದು ಹೇಳುತ್ತದೆ ಆದ್ದರಿಂದ ನೀವು ಮಾಡುವ ಕರೆಗಳು ಮತ್ತು ನೀವು ಮಾಡುವ ರೀತಿ ನೀವು ಯಾರೆಂದು ಹೇಳುತ್ತದೆ ನೀವು ತಪ್ಪಿಸುವ ಕರೆಗಳು ಮತ್ತು ನೀವು ಅವರನ್ನು ತಪ್ಪಿಸುವ ವಿಧಾನವು ನೀವು ಯಾರೆಂದು ನಿರ್ಧರಿಸುತ್ತದೆ ನೀವು ಮಾತನಾಡಲು ಬಯಸುವ ಜನರು ಮತ್ತು ಅವರೊಂದಿಗೆ ನೀವು ಮಾತನಾಡುವ ರೀತಿ ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ಹೇಳುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಹೇಳುವುದು ನಿರ್ಧರಿಸುವುದು ವಿವರಿಸುವುದು ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಎಣಿಸುವುದು ಆದ್ದರಿಂದ ನೀವು ಈ ಸಾಧನದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಇಂದು ಫೋನ್ ಕರೆಗಳು ಮಾನವ ಸಂವಹನದ ಅತ್ಯಂತ ಪ್ರಮುಖ ಅಂಶವಾಗಿದೆ ಆದ್ದರಿಂದ ನೀವು ಅದನ್ನು ಮಾಡಬಹುದು ಅಥವಾ ಅದನ್ನು ಮಾರ್ಪಡಿಸಬಹುದು ಮತ್ತು ಮುಖಾಮುಖಿ ಸಂವಹನವಾಗಿರುವ ಮೌಖಿಕ ಸಂವಹನಕ್ಕಿಂತ ಇದು ತುಂಬಾ ಭಿನ್ನವಾಗಿದೆ ಎಂಬ ಅಂಶವನ್ನು ನಾನು ಹೈಲೈಟ್ ಮಾಡಿದ್ದೇನೆ ಮುಖಾಮುಖಿ ಸಂವಹನದಲ್ಲಿ ನಿಮ್ಮ ಮುಂದೆ ಇರುವ ವ್ಯಕ್ತಿಯನ್ನು ನೀವು ನೋಡುತ್ತೀರಿ ಆದ್ದರಿಂದ ನಿಮ್ಮ ಸಂವಹನವನ್ನು ನೀವು ಮಾಡ್ಯುಲೇಟ್ ಮಾಡಬಹುದು ಆದರೆ ಈ ಸಂದರ್ಭದಲ್ಲಿ ನೀವು ಇತರ ವ್ಯಕ್ತಿಯನ್ನು ನೋಡಲು ಸಾಧ್ಯವಿಲ್ಲ ಆದ್ದರಿಂದ ಅದನ್ನು ಸ್ವಲ್ಪ ಸಂಕೀರ್ಣಗೊಳಿಸುತ್ತದೆ ಅದನ್ನು ಸರಳಗೊಳಿಸಲು ಪೆನ್ ಮತ್ತು ಪೇಪರ್ ಅನ್ನು ಇಟ್ಟುಕೊಳ್ಳಿ ಪ್ರಮುಖ ಅಂಶಗಳನ್ನು ಕಳೆದುಕೊಳ್ಳಬೇಡಿ ಸಂಖ್ಯೆಗಳನ್ನು ಗಮನಿಸಿ ಯಾರಾದರೂ ನಿಮಗೆ ಕರೆ ಮಾಡಬೇಕಾದ ಸಂಖ್ಯೆಯನ್ನು ನೀಡಿದರೆ ಅದು ಮುಖ್ಯವಾದುದು ನೀವು ಅದನ್ನು ಗಮನಿಸಿ ಇಲ್ಲದಿದ್ದರೆ ನೀವು ಅದನ್ನು ಮರೆತುಬಿಡುತ್ತೀರಿ ಕಿರುನಗೆ ಇರಲಿ ಮತ್ತು ನೀವು ತುಂಬಾ ಬೆಚ್ಚಗಿರುವಿರಿ ಎಂದು ಸೂಚಿಸುವ ಇತರ ಸೂಚನೆಗಳನ್ನು ಬಳಸಿ ಮತ್ತು ಇತರ ವ್ಯಕ್ತಿಯು ಅದನ್ನು ಅನುಭವಿಸಬಹುದು ಮತ್ತು ಇತರ ವ್ಯಕ್ತಿಯು ಸ್ವಲ್ಪಮಟ್ಟಿಗೆ ಅದನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿದ್ದರೂ ಸಹ ತಾಳ್ಮೆಯಿಂದಿರಿ ಹೊರದಬ್ಬಬೇಡಿ ತರಾತುರಿಯಲ್ಲಿ ಅದನ್ನು ಮುಗಿಸಲು ಪ್ರಯತ್ನಿಸಬೇಡಿ ಉತ್ತಮ ಕೇಳುಗರಾಗಿರಿ ಸಕ್ರಿಯ ಕೇಳುಗರಾಗಿರಿ ಇನ್ನೊಬ್ಬ ವ್ಯಕ್ತಿಯನ್ನು ಮಾತನಾಡುವಂತೆ ಮಾಡಿ ಮತ್ತು ಅಡ್ಡಿಪಡಿಸಬೇಡಿ ವಿಶೇಷವಾಗಿ ಫೋನ್ನಲ್ಲಿ ನಿಮ್ಮ ಕೋಪವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಏಕೆಂದರೆ ಅದು ದೊಡ್ಡ ಹಾನಿಯನ್ನು ಉಂಟುಮಾಡಬಹುದು ಇನ್ನೊಬ್ಬ ವ್ಯಕ್ತಿಯು ಹೇಗೆ ಪ್ರತಿಕ್ರಿಯಿಸುತ್ತಾನೆಂದು ನಿಮಗೆ ತಿಳಿದಿಲ್ಲ ನೀವು ಊಟ ಮಾಡುವಾಗ ಫೋನ್ ಕರೆ ಬಂದರೆ ಅಥವಾ ನೀವು ಏನನ್ನಾದರೂ ಅಗಿಯುತ್ತಿದ್ದರೆ ಅಥವಾ ತಿನ್ನುತ್ತಿದ್ದರೆ ಅದನ್ನು ನಿಲ್ಲಿಸಿ ಅಥವಾ ನೀವು ಕರೆ ಮಾಡುವಾಗ ಅದನ್ನು ಮಾಡಬೇಡಿ ಓದುವಾಗ ಬಂದರೂ ಓದುವುದನ್ನು ನಿಲ್ಲಿಸಿ ಕಂಪ್ಯೂಟರಿನಲ್ಲಿ ಬ್ಯುಸಿಯಿದ್ದರೂ ಏನೇನೋ ಟೈಪ್ ಮಾಡುತ್ತಿದ್ದರೂ ಫೋನ್ ಕರೆಗೆ ಆಂಶಿಕ ಗಮನ ಕೊಡಬೇಡಿ ಸಮಯಕ್ಕೆ ಟೈಪ್ ಮಾಡುವುದನ್ನು ನಿಲ್ಲಿಸಿ ಮತ್ತು ನಂತರ ಅದರ ಬಗ್ಗೆ ಸಂಪೂರ್ಣ ಗಮನ ಕೊಡಿ ಆದ್ದರಿಂದ ಸಂವಹನವು ಪರಿಣಾಮಕಾರಿಯಾಗಿ ಉಳಿಯುತ್ತದೆ ಮತ್ತು ನೀವು ವ್ಯಕ್ತಿಯೊಂದಿಗೆ ಸಂವಹನ ನಡೆಸುತ್ತಿರುವಾಗ ಕೆಲವು ಮೌಖಿಕ ಪ್ರೋತ್ಸಾಹವನ್ನು ಬಳಸಿ ಏಕೆಂದರೆ ಇತರ ವ್ಯಕ್ತಿಯು ಅವನ ಅಥವಾ ಅವಳ ಮುಂದೆ ನಿಮ್ಮನ್ನು ನೋಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಕೆಲವು ಮೌಖಿಕ ಉತ್ತೇಜನಗಳನ್ನು ಬಳಸಬಹುದು ನಾನು ನೋಡಿ ಸರಿ ನನಗೆ ಇನ್ನಷ್ಟು ಹೇಳಿ ಮುಂದುವರಿಯಿರಿ ಆದ್ದರಿಂದ ಈ ಸೂಚನೆಗಳು ವಾಸ್ತವವಾಗಿ ವ್ಯಕ್ತಿಗೆ ನೀವು ಅಲ್ಲಿದ್ದೀರಿ ಎಂದು ಭಾವಿಸುವಂತೆ ಮಾಡುತ್ತದೆ ಮತ್ತು ನಂತರ ವ್ಯಕ್ತಿಯ ಸಂಭಾಷಣೆಯನ್ನು ತುಂಬಾ ಸಕ್ರಿಯವಾಗಿ ಕೇಳುತ್ತೀರಿ ಈಗ ದೂರವಾಣಿ ಸಂವಹನದ ಕೆಲವು ಹೆಚ್ಚು ಆಸಕ್ತಿದಾಯಕ ವೈಶಿಷ್ಟ್ಯಗಳನ್ನು ನೋಡೋಣ ಕಳೆದ ಉಪನ್ಯಾಸದಲ್ಲಿ ಟೆಲಿಫೋನ್ ಬಳಕೆಯ ಬಗ್ಗೆ ಸ್ವಲ್ಪ ತತ್ತ್ವಶಾಸ್ತ್ರದ ನಂತರ ನೀವು ಅಭಿವೃದ್ಧಿಪಡಿಸಬಹುದಾದ ಮೂಲಭೂತ ಕೌಶಲ್ಯಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚಿಸಿದ್ದೇನೆ ಆದರೆ ಇದರಲ್ಲಿ ನೀವು ಅಭಿವೃದ್ಧಿಪಡಿಸಬೇಕಾದ ಕೆಲವು ಸುಧಾರಿತ ಕೌಶಲ್ಯಗಳನ್ನು ನೋಡೋಣ ಆದ್ದರಿಂದ ನೀವು ಮಾಡುವ ಯಾವುದೇ ಫೋನ್ ಕರೆ ನೀವು ಅದನ್ನು ನಿಜವಾಗಿಯೂ ಮಾಡುತ್ತೀರಿ ಮತ್ತು ನೀವು ಅದನ್ನು ಮಾರ್ಪಡಿಸುವುದಿಲ್ಲ ನೀವು ಕರೆ ಮಾಡಿದಾಗ ನೀವು ಅತ್ಯಂತ ಗೆಲುವು ಗೆಲುವಿನ ಪರಿಸ್ಥಿತಿಯಲ್ಲಿ ಒಪ್ಪಂದವನ್ನು ಪೂರ್ಣಗೊಳಿಸುತ್ತೀರಿ ನೀವು ಕಂಪನಿಯಲ್ಲಿ ಕರೆ ಮಾಡುವ ವ್ಯಕ್ತಿಯಾಗಿದ್ದರೆ ನೀವು ಒಪ್ಪಂದವನ್ನು ಪಡೆಯುತ್ತೀರಿ ಎಂದು ಎಲ್ಲರಿಗೂ ತಿಳಿದಿದೆ ಆದ್ದರಿಂದ ನೀವು ಮಹತ್ವದ ದೂರವಾಣಿ ಕರೆಗಳನ್ನು ಮಾಡುವ ಕಲೆಯನ್ನು ಕಲಿಯುತ್ತೀರಿ ನಂತರ ನೀವು ಅದರಿಂದ ಉತ್ತಮವಾದದನ್ನು ನಿಮಗಾಗಿ ಅಥವಾ ವೃತ್ತಿಪರ ವಾತಾವರಣದಲ್ಲಿ ನಿಮ್ಮ ಸುತ್ತಲಿನ ಜನರಿಗಾಗಿ ಪಡೆಯುತ್ತೀರಿ ಈಗ ದೂರವಾಣಿ ಸಂವಹನದ ಕೆಲವು ಹೆಚ್ಚು ಆಸಕ್ತಿದಾಯಕ ವೈಶಿಷ್ಟ್ಯಗಳು ನಾನು ಹೇಳುತ್ತಿರುವಂತೆ ಇದು ಸಂವಹನದ ಅತ್ಯಂತ ಸಾಮಾನ್ಯವಾಗಿ ಬಳಸುವ ಮತ್ತು ಸಾಮಾನ್ಯವಾಗಿ ದುರ್ಬಳಕೆಯ ರೂಪವಾಗಿದೆ ಸಾಮಾನ್ಯವಾಗಿ ಸ್ವೀಕರಿಸುವವರ ಪ್ರತಿಕ್ರಿಯೆಯನ್ನು ಲಘುವಾಗಿ ತೆಗೆದುಕೊಳ್ಳಲಾಗುತ್ತದೆ ಹೆಚ್ಚಾಗಿ ಎರಡೂ ಸ್ಪೀಕರ್ಗಳು ಪರಸ್ಪರ ನೋಡುವುದಿಲ್ಲ ಎಂಬ ಕಾರಣಕ್ಕಾಗಿ ಆದ್ದರಿಂದ ಇತರ ವ್ಯಕ್ತಿಯು ಇನ್ನೊಂದು ಬದಿಯಲ್ಲಿ ಏನು ಪ್ರತಿಕ್ರಿಯಿಸುತ್ತಾನೆ ಎಂದು ಅವರು ಊಹಿಸುತ್ತಾರೆ ಮತ್ತು ಕೆಲವೊಮ್ಮೆ ಅದು ಸಂಪೂರ್ಣವಾಗಿ ವಿಭಿನ್ನ ರೀತಿಯಲ್ಲಿ ಇತರ ವ್ಯಕ್ತಿಯು ಯೋಚಿಸುವುದು ಅಥವಾ ವರ್ತಿಸುವುದು ಅಥವಾ ಪ್ರತಿಕ್ರಿಯಿಸಬಹುದು ಈಗ ಇದು ಸವಾಲಾಗಿದೆ ಏಕೆಂದರೆ ಜನರು ತಮ್ಮ ಮನಸ್ಸಿನಲ್ಲಿ ಅನೇಕ ವಿಷಯಗಳನ್ನು ಊಹಿಸುತ್ತಾರೆ ನಾನು ನಿಮಗೆ ಒಂದು ಸರಳ ಉದಾಹರಣೆಯನ್ನು ನೀಡುತ್ತೇನೆ ಮತ್ತು ನಾನು ಏನು ಹೇಳುತ್ತಿದ್ದೇನೆಂದು ನಿಮಗೆ ಅರ್ಥವಾಗುತ್ತದೆ ನಿಮ್ಮ ಟೆಲಿಫೋನ್ ಸಂವಹನವನ್ನು ನೀವು ಏಕೆ ಗ್ರಹಿಸಬೇಕು ಮತ್ತು ಆಲಿಸುವ ವಿಷಯದಲ್ಲಿ ತುಂಬಾ ಸಕ್ರಿಯವಾಗಿರಬೇಕು ಈ ಸರಳ ಉದಾಹರಣೆಯನ್ನು ತೆಗೆದುಕೊಳ್ಳಿ ಒಬ್ಬ ವೈದ್ಯರು ಮತ್ತು ಒಬ್ಬ ರೋಗಿಯು ಹತ್ತಿರದ ಸಮೀಪದಲ್ಲಿ ವಾಸಿಸುತ್ತಿದ್ದಾರೆ ವೈದ್ಯರು ತುಂಬಾ ಕಾರ್ಯನಿರತರಾಗಿದ್ದಾರೆ ಆದರೆ ರೋಗಿಯು ಕೆಲವೊಮ್ಮೆ ಹೊರಗೆ ಮುಕ್ತವಾಗಿ ಮಾತನಾಡಲು ಬಯಸುತ್ತಾರೆ ಆದ್ದರಿಂದ ಅವರು ಅಪಾಯಿಂಟ್ಮೆಂಟ್ ಕೇಳುತ್ತಿದ್ದಾರೆ ಮತ್ತು ಅಂತಿಮವಾಗಿ ಅವರು ವೈದ್ಯರಿಗೆ ಫೋನ್ ಮಾಡಿದರು ಮತ್ತು ನಂತರ ವೈದ್ಯರು ನಾಳೆ 7 ಗಂಟೆಗೆ ಭೇಟಿಯಾಗೋಣ ಎಂದು ಹೇಳಿದರು ಈಗ ರೋಗಿಯು ಬೇಗನೆ ಕೇಳಿದನು ಎಲ್ಲಿ ಆದ್ದರಿಂದ ವೈದ್ಯರು ಹೇಳಿದರು ಉದ್ಯಾನದಲ್ಲಿ ನನ್ನ ವಾಕ್ ಸಮಯದಲ್ಲಿ ಈಗ ಒಂದು ಕಡೆ ಡಾಕ್ಟರರು ಎಲ್ಲಾ ಮಾಹಿತಿ ಕೊಟ್ಟಂತೆ ತೋರುತ್ತಿದೆ ಮತ್ತು ರೋಗಿಗೆ ಎಲ್ಲಾ ಮಾಹಿತಿ ಸಿಕ್ಕಿತು ಮತ್ತು ಅವರು ಭೇಟಿಯಾಗುತ್ತಾರೆ ಎಂದು ನೀವು ಭಾವಿಸುತ್ತೀರಾ ವಾಸ್ತವವಾಗಿ ಅವರು ಭೇಟಿಯಾಗಲು ಸಾಧ್ಯವಾಗಲಿಲ್ಲ ಕಾರಣ ಇದು ರೋಗಿಯು ಯಾವಾಗಲೂ ವೈದ್ಯರು 630 ರಿಂದ 730 ರವರೆಗೆ ಪಾರ್ಕ್ನಲ್ಲಿ ವಾಕ್ ಮಾಡಲು ಹೋಗುವುದನ್ನು ನೋಡುತ್ತಾರೆ ಮತ್ತು ಅದೇ ಉದ್ಯಾನವನಕ್ಕೆ ರೋಗಿಯೂ ಹೋಗುತ್ತಾರೆ ವೈದ್ಯರು ತುಂಬಾ ಕಾರ್ಯನಿರತರಾಗಿದ್ದರು ಮತ್ತು ಮರೆತಿದ್ದರು ಈ ವ್ಯಕ್ತಿ ಸಂಜೆ 7 ಗಂಟೆಗೆ ಉದ್ಯಾನವನಕ್ಕೆ ವಾಕಿಂಗ್ಗೆ ಸಂಜೆ ಅಲ್ಲಿಗೆ ಹೋದಾಗ ಈ ವ್ಯಕ್ತಿಯನ್ನು ನೋಡುತ್ತೇನೆ ಎಂದು ಅವರು ನೆನಪಿಸಿಕೊಂಡರು ಆದರೆ ವೈದ್ಯರು ಅರಿತುಕೊಳ್ಳಲು ಮತ್ತು ಅವರಿಗೆ ಹೇಳಲು ಮರೆತಿದ್ದಾರೆ ಅವರು ಬೆಳಿಗ್ಗೆ ವಾಕ್ ಮಾಡುತ್ತಾರೆ ಅವರು ದಿನಕ್ಕೆ ಎರಡು ಬಾರಿ ವಾಕ್ ಮಾಡುತ್ತಾರೆ ಮೊದಲು ಬೆಳಿಗ್ಗೆ 7 ಗಂಟೆಗೆ ಖಂಡಿತವಾಗಿಯೂ ಉದ್ಯಾನವನದಲ್ಲಿರುತ್ತಾರೆ ಮತ್ತು ಸಂಜೆ 7 ರ ಸುಮಾರಿಗೆ ಅವರು ಖಂಡಿತವಾಗಿಯೂ ಉದ್ಯಾನವನದಲ್ಲಿರುತ್ತಾರೆ ಈಗ ಅವನು ಅದನ್ನು ಹೇಳಿದಾಗ ರೋಗಿಯು ಬೆಳಿಗ್ಗೆ ಅಂದರೆ ಬೆಳಿಗ್ಗೆ 7 ಗಂಟೆಗೆ ಉದ್ಯಾನವನದಲ್ಲಿ ಅವನನ್ನು ಭೇಟಿಯಾಗುತ್ತಾನೆ ಎಂದು ಅವನು ಭಾವಿಸಿದನು ಈಗ ರೋಗಿ ಡಾಕ್ಟರನ್ನು ನೋಡಿದ್ದು ಸಾಯಂಕಾಲವೇ ಸರಿ ಡಾಕ್ಟರು ಸಾಯಂಕಾಲವೇ ಸಮಯ ಕೊಡುತ್ತಿದ್ದಾರೆ ಎಂದು ಊಹಿಸಿದರು ಅವರು ಬೆಳಿಗ್ಗೆ ಅಥವಾ ಸಂಜೆ ಎಂದು ಹೇಳದ ಕಾರಣ ಇಬ್ಬರೂ ಭೇಟಿಯಾಗಲು ಸಾಧ್ಯವಾಗಲಿಲ್ಲ ಮತ್ತು ಅತ್ಯಂತ ಗಂಭೀರವಾದ ಸಂವಹನ ನಡೆಯಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಇದರ ಪಾಠವೆಂದರೆ ಪರಿಣಾಮಕಾರಿತ್ವಕ್ಕೆ ಸಂವಹನ ಮತ್ತು ಸಕ್ರಿಯ ಆಲಿಸುವಿಕೆಯಲ್ಲಿ ಸ್ಪಷ್ಟತೆ ಕೇಳಿಸಿಕೊಳ್ಳುತ್ತಾರೆ ಇಬ್ಬರೂ ಸ್ವಲ್ಪಮಟ್ಟಿಗೆ ಸಹಕರಿಸಿ ತಮ್ಮ ಊಹೆಯನ್ನು ಕಡಿಮೆ ಮಾಡಿದ್ದರೆ ವೈದ್ಯರು ಅವನಿಗೆ ಹೇಳಿದರೆ ನನ್ನ ಪ್ರಕಾರ ಸಂಜೆ 7 ಗಂಟೆ ಅಥವಾ ನೀವು ಬೆಳಿಗ್ಗೆ ಬೇಕಾದರೆ ಬೆಳಿಗ್ಗೆ 7 ಗಂಟೆ ಎಂದು ಹೇಳಿದರೆ ಅಥವಾ ರೋಗಿಯು ಎಲ್ಲಿ ಎಂದು ಕೇಳಿದಾಗ ನನ್ನ ನಡಿಗೆಯ ಸಮಯದಲ್ಲಿ ನೀವು ಉದ್ಯಾನವನದಲ್ಲಿ ಎಂದು ಹೇಳಿದಾಗ ಆದ್ದರಿಂದ ಬೆಳಿಗ್ಗೆ ಅಥವಾ ಸಂಜೆ ಯಾವ ಸಮಯ ಆದ್ದರಿಂದ ಇದು ವಾಸ್ತವವಾಗಿ ಸಂವಹನದಲ್ಲಿ ಪರಿಣಾಮಕಾರಿತ್ವಕ್ಕೆ ಕೊಡುಗೆ ನೀಡಬಹುದು ಎರಡೂ ಊಹಿಸಲಾಗಿದೆ ಮತ್ತು ನಾವು ಇಬ್ಬರನ್ನೂ ದೂಷಿಸಲು ಸಾಧ್ಯವಿಲ್ಲ ಏಕೆಂದರೆ ಜನರು ಸಂವಹನದಲ್ಲಿ ತೊಡಗಿಸಿಕೊಂಡಾಗ ಇದು ಆಡುವ ಆಟವಾಗಿದೆ ನಾವು ನಿಜವಾಗಿಯೂ ಸಂವಹನಕ್ಕೆ ಆಳವಾಗಿ ಹೋದಾಗ ನಾವು ಇದನ್ನು ಹೆಚ್ಚು ನೋಡುತ್ತೇವೆ ಇದೀಗ ನಾವು ಟೆಲಿಫೋನ್ ಬಳಸುವ ವಿಷಯದಲ್ಲಿ ಸುಧಾರಿತ ಕೌಶಲ್ಯಗಳನ್ನು ಚರ್ಚಿಸಿದಾಗ ಈ ಸುಧಾರಿತ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ನಾನು ಇನ್ನೂ ಕೆಲವು ಸಲಹೆಗಳನ್ನು ನೀಡಲು ಬಯಸುತ್ತೇನೆ ನೀವು ಮಾತನಾಡಿದಾಗಲೆಲ್ಲಾ ನೀವು ಸ್ಪಷ್ಟವಾಗಿ ಉಚ್ಚರಿಸಬೇಕು ನೀವು ಮಾತನಾಡಬೇಕು ಸ್ಪಷ್ಟವಾಗಿ ಉಚ್ಚರಿಸಬೇಕು ನಾನು ಷ್ಟವಾಗಿ ಉಚ್ಚರಿಸಬೇಕು ಎಂದು ಹೇಳಿದಾಗ ನೀವು ಇಂಗ್ಲಿಷ್ ಮಾತನಾಡುವ ಸ್ಥಳೀಯ ಅಮೆರಿಕನ್ ಅಥವಾ ಸ್ಥಳೀಯ ಬ್ರಿಟಿಷ್ ವ್ಯಕ್ತಿಯಂತೆ ಉಚ್ಚರಿಸಬೇಕಾಗಿಲ್ಲ ಆದರೆ ನೀವು ಇಂಗ್ಲಿಷ್ನಲ್ಲಿ ಮಾತನಾಡುತ್ತಿದ್ದರೆ ಅಥವಾ ಯಾವುದೇ ಭಾಷೆಯಲ್ಲಿ ಪದಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳದಂತೆ ಅಂತಹ ರೀತಿಯಲ್ಲಿ ಮಾತನಾಡಿ ಈಗ ಇದರ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ ಹಾಗಾಗಿ ಅಗತ್ಯ ಸಮಿತಿ ಸಭೆ ನಡೆಸಲಾಯಿತು ಯಿಂದ ಭೇಟಿಯಾಗುತ್ತಿರುವಾಗ ಎಂ ಯಿಂದ ಬಂದವರು ಆ ಸಂಸ್ಥೆಯ ವಿಭಾಗದ ಮುಖ್ಯಸ್ಥರೊಂದಿಗೆ ಮಾತನಾಡುತ್ತಿದ್ದರು ಮತ್ತು ನಂತರ ಅವರು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಏನಾದರೂ ಬೇಕೇ ಎಂದು ವಿಭಾಗದ ಮುಖ್ಯಸ್ಥರನ್ನು ಕೇಳಿದರು ಮತ್ತು ವಿಭಾಗದ ಮುಖ್ಯಸ್ಥರು ಎದ್ದು ನಮಗೆ ಕನಿಷ್ಠ 5 ಲ್ಯಾಬ್ ಸಿಬ್ಬಂದಿ ಬೇಕು ಹಾಗಾದರೆ ಮತ್ತೆ ನಿಮಗೆ 5 ಲ್ಯಾಬ್ ಸಿಬ್ಬಂದಿ ಏಕೆ ಬೇಕು ಎಂದು ವ್ಯಕ್ತಿ ಕೇಳಿದರು ಈಗಾಗಲೇ ನಿಮ್ಮ ಬಳಿ ಒಂದೇ ಲ್ಯಾಬ್ ಇದೆ ಆದ್ದರಿಂದ ಅವರು ಇಲ್ಲ ಇಲ್ಲ ಎಂದು ಹೇಳಿದರು ನಮಗೆ 5 ಲ್ಯಾಬ್ ಸಿಬ್ಬಂದಿ ಬೇಕು ಮತ್ತೆ ಅವರು ಏಕೆ ಹೇಳಿದರು ಆದ್ದರಿಂದ ಒಂದು ಲ್ಯಾಬ್ ಮತ್ತು ಈಗಾಗಲೇ ನೀವು ಲ್ಯಾಬ್ ಸಿಬ್ಬಂದಿಯನ್ನು ಹೊಂದಿದ್ದೀರಿ ಹೀಗಾಗಿ ಐವರು ಲ್ಯಾಬ್ ಸಿಬ್ಬಂದಿ ಬೇಕು ಎಂದು ಹೇಳುತ್ತಲೇ ಇದ್ದರು ಆಗ ಯಾರೋ ಎದ್ದು ಸಾರ್ ಅಂದರು ಲ್ಯಾಬ್ ವ್ಯಕ್ತಿ ಇದ್ದಾನೆ ಅಂದ್ರೆ ಲ್ಯಾಪ್ ಟಾಪ್ ಬೇಕು ಆದ್ರೆ ಲ್ಯಾಪ್ ಟಾಪ್ ಕಂಪ್ಯೂಟರು ಅಂತ ಹೇಳಿದ ರೀತಿ ಲ್ಯಾಬ್ ಸಿಬ್ಬಂದಿ ಎಂದು ಕೇಳಿಸಿತ್ತು ಆದ್ದರಿಂದ ಬಾ ಅನ್ನು ಸ್ಪಷ್ಟವಾಗಿ ಉಚ್ಚರಿಸಲಾಗಿಲ್ಲ ಆದ್ದರಿಂದ ಅದು ಗೊಂದಲಕ್ಕೆ ಕಾರಣವಾಯಿತು ಆದ್ದರಿಂದ ಮತ್ತೊಂದು ಆಸಕ್ತಿದಾಯಕ ಪ್ರಕರಣವಿತ್ತು ಒಬ್ಬ ಪ್ರಾಧ್ಯಾಪಕ ವಿಜ್ಞಾನಿ ವಾಸ್ತವವಾಗಿ ಅವರು ಕೆಲವು ಕಪ್ಪೆಗಳನ್ನು ಪ್ರಯೋಗದಲ್ಲಿ ಬಳಸುವ ಬಗ್ಗೆ ಕೆಲವು ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆ ನೀಡಲು ಬಯಸಿದ್ದರು ಆದ್ದರಿಂದ ಅವನು ತನ್ನ ಸಹಾಯಕನನ್ನು ಕರೆದನು ಮತ್ತು ನಂತರ ಅವನು ಕರೆ ಮಾಡಿದನು ಮತ್ತು ನಂತರ ಅವನು ಹೇಳಿದನು ನೀವು ನನಗೆ ನಾಳೆ 10 ಕಪ್ಪೆಗಳನ್ನು ತರಬಹುದೇ ಆದ್ದರಿಂದ ಇನ್ನೊಬ್ಬ ವ್ಯಕ್ತಿಯು ಕಾರ್ಯನಿರತನಾಗಿದ್ದನು ಮತ್ತು ಅವನು ಏನನ್ನಾದರೂ ಕೇಳಿದನು ಮತ್ತು ನಂತರ ಅವನು ಆಶ್ಚರ್ಯ ಪಡುತ್ತಾನೆ ಆದ್ದರಿಂದ ಸರಿ ಸಾರ್ ಅದನ್ನು ಮಾಡಲಾಗುವುದು ಆದರೆ ನಿಮಗೆ ಯಾವ ಗಾತ್ರ ಬೇಕು ನಿಮಗೆ ಚಿಕ್ಕ ಗಾತ್ರ ಒಂದು ಅಥವಾ ದೊಡ್ಡ ಗಾತ್ರ ಒಂದು ಅಥವಾ ಮಧ್ಯಮ ಗಾತ್ರವು ಬೇಕೇ ಮತ್ತು ನಂತರ ಪ್ರಾಧ್ಯಾಪಕರು ಮತ್ತು ವಿಜ್ಞಾನಿಗಳು ಸರಿ ಮಧ್ಯಮ ಗಾತ್ರವು ಸಾಕು ಎಂದು ಯೋಚಿಸಿದರು ಮರುದಿನ ಅವರು ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಇತರ ಸಂಶೋಧಕರನ್ನು ಕರೆದರು ಅವರು ಕಪ್ಪೆಗಳೊಂದಿಗೆ ಪ್ರಯೋಗವನ್ನು ಪ್ರಾರಂಭಿಸಲಿದ್ದಾರೆ ಮತ್ತು ಅವರು ಅದಕ್ಕಾಗಿ ಕಾಯುತ್ತಿದ್ದರು ಆದರೆ ಸಹಾಯಕ ವಾಸ್ತವವಾಗಿ 10 ಫ್ರಾಕ್ಗಳನ್ನು ತಂದರು ಆದ್ದರಿಂದ ಸಣ್ಣ ಮಕ್ಕಳು ಮಧ್ಯಮ ಗಾತ್ರದ ಫ್ರಾಕ್ಗಳು ಗೌನ್ಗಳನ್ನು ಧರಿಸಬಹುದು ಆದ್ದರಿಂದ ಕಪ್ಪೆಗಳು ಎಂದು ವಿಜ್ಞಾನಿಗಳು ಉಚ್ಚರಿಸಿದ ರೀತಿಯಲ್ಲಿ ಇತರ ವ್ಯಕ್ತಿಗಳು ಫ್ರಾಕ್ಗಳು ಎಂದು ಕೇಳಿಸಿಕೊಂಡರು ಈಗ ಮತ್ತೆ ಇಲ್ಲಿ ಕಳುಹಿಸುವವರು ಅಥವಾ ಸ್ವೀಕರಿಸುವವರು ಕಪ್ಪೆಗಳು ಎಂದು ಹೇಳಬಹುದಿತ್ತು ನನಗೆ ಬೇಕಾದ ಪ್ರಾಣಿಗಳು ಮತ್ತು ಫ್ರಾಕ್ಗಳಲ್ಲ ಅಥವಾ ಇತರ ವ್ಯಕ್ತಿಯು ಅದನ್ನು ಫ್ರಾಕ್ಸ್ ಎಂದು ಕೇಳಿದಾಗಲೂ ಸಹ ಅವನು ಗಾತ್ರವನ್ನು ಕೇಳುತ್ತಿದ್ದಾಗಲೂ ಬಹುಶಃ ವಿಜ್ಞಾನಿ ತಾನು ನಿಜವಾಗಿಯೂ ಬೇರೆ ಯಾವುದನ್ನಾದರೂ ಯೋಚಿಸುತ್ತಿದ್ದಾನೆ ಮತ್ತು ಕಪ್ಪೆಗಳಲ್ಲ ಎಂದು ಅರಿತುಕೊಂಡಿರಬೇಕಿತ್ತು ಆದರೆ ಸರಿ ನನಗೆ ದೊಡ್ಡ ಕಪ್ಪೆಗಳ ಅಗತ್ಯವಿಲ್ಲ ಎಂದು ಅವನು ಮತ್ತೆ ಯೋಚಿಸಿದನು ಹಾಗಾಗಿ ಮಧ್ಯಮ ಗಾತ್ರಕ್ಕೆ ಹೋಗಬಹುದು ಎಂದು ಅವರು ಹೇಳಿದರು ಇಬ್ಬರೂ ವಿವರಣೆ ಮತ್ತು ಮತ್ತು ಸ್ಪಷ್ಟೀಕರಣವನ್ನು ಪಡೆಯಲು ಪ್ರಯತ್ನಿಸಿದರೆ ಗೊಂದಲವನ್ನು ಸುಲಭವಾಗಿ ತೆಗೆದುಹಾಕಬಹುದಿತ್ತು ಮತ್ತು ಒಬ್ಬರು ಸಕ್ರಿಯ ಕೇಳುಗರಾಗಿದ್ದರೆ ಅದನ್ನು ವಿಂಗಡಿಸಬಹುದಿತ್ತು ನೀವು ಸ್ಪಷ್ಟವಾಗಿ ಹೇಳುವುದರ ಹೊರತಾಗಿ ಮಾತನಾಡುವಾಗ ನಿಮ್ಮ ಧ್ವನಿಯು ಸುಖೋಷ್ಣತೆ ಗೌರವ ಮತ್ತು ಸಹಾಯವನ್ನು ಹೊರಸೂಸುವಂತೆ ಮಾಡಿ ಆದ್ದರಿಂದ ಇದು ಸುಖೋಷ್ಣತೆಯನ್ನು ಹೊರಸೂಸಬೇಕು ಆದ್ದರಿಂದ ಅವರು ಕೇಳಿದಾಗ ಅವರು ತುಂಬಾ ಬೆಚ್ಚಗಾಗಬೇಕು ನೀವು ತುಂಬಾ ಗೌರವಯುತವಾಗಿ ಮಾತನಾಡುತ್ತಿದ್ದೀರಿ ಮತ್ತು ನೀವು ಸಹಾಯವನ್ನು ನೀಡುತ್ತಿದ್ದೀರಿ ಎಂದು ಅವರು ಭಾವಿಸಬೇಕು ಆದ್ದರಿಂದ ನೀವು ಸ್ವಲ್ಪ ಬೆಂಬಲವನ್ನು ನೀಡುತ್ತೀರಿ ನೀವು ಕಂಪನಿಯನ್ನು ಪ್ರತಿನಿಧಿಸಿದರೆ ಹಲೋ ಎಂದು ಪ್ರಾರಂಭಿಸಬೇಡಿ ಆದ್ದರಿಂದ ಸಾಮಾನ್ಯವಾಗಿ ನಾವು ಫೋನ್ ಕರೆ ಮಾಡಿದಾಗ ನಾವು ಹಲೋ ಎಂದು ಹೇಳುತ್ತೇವೆ ನಂತರ ನಾವು ಯಾವಾಗಲೂ ಹಲೋ ಹಲೋ ಹಲೋ ಎಂದು ಹೇಳುತ್ತೇವೆ ಆದರೆ ನೀವು ಪ್ರತಿನಿಧಿಸುತ್ತಿದ್ದರೆ ಅದು ಕಂಪನಿಯಾಗಿದ್ದರೆ ನೀವು ವ್ಯಾಪಾರ ಕಾರ್ಯನಿರ್ವಾಹಕರಾಗಿದ್ದರೆ ನೀವು ಸ್ವಾಗತಕಾರರಾಗಿದ್ದರೆ ಯಾರು ಅದನ್ನು ಪ್ರತಿನಿಧಿಸುತ್ತಿದ್ದಾರೆ ಅದು ತುಂಬಾ ಅನೌಪಚಾರಿಕವಾಗಿ ಕಾಣುತ್ತದೆ ಮತ್ತು ಅದರೊಂದಿಗೆ ಪ್ರಾರಂಭಿಸಲು ಸಹ ಅಸಭ್ಯವಾಗಿ ಕಾಣುತ್ತದೆ ಆದ್ದರಿಂದ ನೀವು ಕಂಪನಿಯ ಹೆಸರಿನೊಂದಿಗೆ ಪ್ರಾರಂಭಿಸಿ ಅದರ ನಂತರ ಶುಭೋದಯ ಶುಭ ಮಧ್ಯಾಹ್ನ ಶುಭ ಸಂಜೆಯಂತಹ ಸಭ್ಯ ಶುಭಾಶಯಗಳನ್ನು ಬಳಸಿ ಮತ್ತು ನಿಮ್ಮ ಹೆಸರನ್ನು ಸೇರಿಸಿ ಇದರಿಂದ ನೀವು ಮಾತನಾಡುತ್ತಿರುವವರು ಯಾರು ಎಂದು ಹೇಳಿ ಮತ್ತು ನಂತರ ಸಹಾಯ ಮಾಡಲು ಮುಂದಾಗಿ ಉದಾಹರಣೆಗೆ ನೀವು ಕಂಪನಿಯನ್ನು ಪ್ರತಿನಿಧಿಸುತ್ತಿದ್ದರೆ ನೀವು ಹೇಳುವ ಮೂಲಕ ಪ್ರಾರಂಭಿಸಬಹುದು ಸ್ಟರ್ಲಿಂಗ್ ಸೇವೆಗಳು ಶುಭೋದಯ ಇದು ರೋನಿತಾ ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ ಆದ್ದರಿಂದ ಸ್ಟರ್ಲಿಂಗ್ ಸೇವೆಗಳು ನೀವು ಕಂಪನಿಯ ಹೆಸರಿನೊಂದಿಗೆ ಪ್ರಾರಂಭಿಸುತ್ತೀರಿ ಶುಭೋದಯ ನೀವು ಶುಭಾಶಯದಿಂದ ಪ್ರಾರಂಭಿಸಿ ಮತ್ತು ನಂತರ ಪರಿಚಯಿಸುತ್ತೀರಿ ನೀವು ಹೇಳುತ್ತೀರಿ ಇದು ರೋನಿತಾ ನಾನು ರೋನಿತಾ ಯಾವುದೇ ರೀತಿಯಲ್ಲಿ ಮತ್ತು ನಂತರ ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು ಆದ್ದರಿಂದ ಇದು ಸರಿ ಎಂದು ಸೂಚಿಸುತ್ತದೆ ಆದ್ದರಿಂದ ನೀವು ಸಂಭಾಷಣೆಯ ಆರಂಭದಲ್ಲಿ ಕೆಲವು ರೀತಿಯ ಕಾಳಜಿಯನ್ನು ನೀಡಲು ಪ್ರಯತ್ನಿಸುತ್ತಿದ್ದೀರಿ ಮತ್ತು ನಂತರ ಅದು ಇತರ ವ್ಯಕ್ತಿಯನ್ನು ಸ್ವಲ್ಪಮಟ್ಟಿಗೆ ತೆರೆದುಕೊಳ್ಳುವಂತೆ ಮಾಡುತ್ತದೆ ನೀವು ಅನೇಕ ಕರೆ ಮಾಡುವವರ ಜೊತೆ ವ್ಯವಹರಿಸಲು ಪ್ರಮುಖ ಸ್ಥಾನದಲ್ಲಿದ್ದರೆ ಮತ್ತೊಮ್ಮೆ ಉನ್ನತ ಮಟ್ಟದಲ್ಲಿ ಕಾರ್ಯನಿರ್ವಾಹಕರಾಗಿ ಮತ್ತೆ ನೀವು ಸ್ವಾಗತಕಾರರ ಮಟ್ಟದಲ್ಲಿ ಅಥವಾ ಕಾಲ್ ಸೆಂಟರ್ನಲ್ಲಿ ಹಲವಾರು ಕರೆಗಳಿಗೆ ಉತ್ತರಿಸುತ್ತೀರಿ ನೀವು ಹಲವಾರು ಕರೆಗಳೊಂದಿಗೆ ವ್ಯವಹರಿಸುತ್ತಿದ್ದರೆ ಮತ್ತು ನಂತರ ನೀವು ಏಕಕಾಲದಲ್ಲಿ ಕರೆ ಮಾಡುವವರನ್ನು ತಡೆಹಿಡಿಯಬೇಕಾದರೆ ಎರಡು ಮೂರು ಜನರನ್ನು ಹಿಡಿದಿಟ್ಟುಕೊಳ್ಳಬೇಕಾದರೆ ನೀವು ತುಂಬಾ ಸಭ್ಯರಾಗಿರಬೇಕು ಮತ್ತು ನೀವು ಕೆಲವು ಸರಳ ನಿಯಮಗಳನ್ನು ಅನುಸರಿಸಬೇಕು ಮೊದಲು ಅನುಮತಿಯನ್ನು ಕೇಳಿ ನೀವು ಅವುಗಳನ್ನು ತಡೆಹಿಡಿಯುವ ಮೊದಲು ನೀವು ನಯವಾಗಿ ಕೇಳಬಹುದು ನಾನು ನಿಮ್ಮನ್ನು ಒಂದು ಕ್ಷಣ ತಡೆಹಿಡಿಯಬಹುದೇ ಮೇಡಮ್ ಅಥವಾ ನೀವು ಕೇಳಬಹುದು ದಯವಿಟ್ಟು ಒಂದು ನಿಮಿಷ ನಿರೀಕ್ಷಿಸಿ ಸರ್ ಆದ್ದರಿಂದ ಸಾಮಾನ್ಯವಾಗಿ ನೀವು ನಯವಾಗಿ ವಿನಂತಿಸಿದಾಗ ಯಾರೂ ಇಲ್ಲ ಎಂದು ಹೇಳಲು ಹೋಗುವುದಿಲ್ಲ ಅವರು ಹೇಳುತ್ತಾರೆ ದಯವಿಟ್ಟು ನಾನು ಕಾಯುತ್ತೇನೆ ಅಥವಾ ಸಾಧ್ಯವಾದಷ್ಟು ಬೇಗ ಮಾಡುತ್ತೇನೆ ಮತ್ತು ನೀವು ಹಿಂತಿರುಗಿದಾಗ ನೀವು ಸಂಪರ್ಕವನ್ನು ಹಿಂತಿರುಗಿಸಿದಾಗ ಬಹಳ ನಯವಾಗಿ ಕ್ಷಮೆಯಾಚಿಸಿ ನೀವು ಹೀಗೆ ಹೇಳಬಹುದು ನಿಮ್ಮನ್ನು ತಡೆಹಿಡಿಯಲು ನಾನು ಕ್ಷಮೆಯಾಚಿಸುತ್ತೇನೆ ಅಥವಾ ನಾನು ನಿಮ್ಮನ್ನು ಕಾಯಿಸಿದ್ದಕ್ಕಾಗಿ ಕ್ಷಮಿಸಿ ಎಂದು ನೀವು ಹೇಳಬಹುದು ನಂತರ ನೀವು ಕ್ಷಮೆಯಾಚಿಸದಿದ್ದರೆ ಧನ್ಯವಾದಗಳು ಎಂದು ಹೇಳಿ ನೀವು ಹೀಗೆ ಹೇಳಬಹುದು ಹಿಡಿದಿದ್ದಕ್ಕಾಗಿ ಧನ್ಯವಾದಗಳು ಸರ್ ಧನ್ಯವಾದಗಳು ಮೇಡಂ ನಿಮ್ಮ ತಾಳ್ಮೆಗಾಗಿ ಆದ್ದರಿಂದ ಅದು ಇತರ ವ್ಯಕ್ತಿಗೆ ಉಷ್ಣತೆಯನ್ನು ಉಂಟುಮಾಡುತ್ತದೆ ಮತ್ತು ನಂತರ ಅವರು ಇತರ ವ್ಯಕ್ತಿಯನ್ನು ಗೌರವಿಸುವಂತೆ ಭಾವಿಸುತ್ತಾರೆ ಮತ್ತು ನಂತರ ನಾನು ಹಿಂದೆ ಹೇಳಿದಂತೆ ನೀವು ಅದನ್ನು ಮಾಡಿದಾಗ ನಗುತ್ತಾ ಹೇಳಿ ಆದ್ದರಿಂದ ಸ್ವೀಕರಿಸುವವರು ಅದನ್ನು ಅನುಭವಿಸಬಹುದು ಸ್ವೀಕರಿಸುವವರು ನೀವು ನಗುತ್ತಿರುವುದನ್ನು ಗ್ರಹಿಸಬಹುದು ಆದ್ದರಿಂದ ನೀವು ನಿಜವಾಗಿಯೂ ಹರ್ಷಚಿತ್ತದಿಂದ ಇರುತ್ತೀರಿ ಮತ್ತು ನೀವು ಬಹಳ ಮುಖ್ಯವಾದ ಕರೆಗಳನ್ನು ಮಾಡಲು ಹೋದಾಗ ಔಪಚಾರಿಕ ಕರೆಗಳು ಕೆಲವೊಮ್ಮೆ ನೀವು ನಿಮ್ಮ ಕಂಪನಿಗೆ ಏನನ್ನಾದರೂ ಆರ್ಡರ್ ಮಾಡಬೇಕಾಗಬಹುದು ಕೆಲವೊಮ್ಮೆ ನೀವು ಟೆಲಿಫೋನಿಕ್ ಸಂದರ್ಶನವನ್ನು ಸಹ ನೀಡುತ್ತೀರಿ ಮತ್ತೊಮ್ಮೆ ಕರೆಗಳನ್ನು ಮಾಡಿ ಅಥವಾ ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಜೀವನ ಮತ್ತು ವೃತ್ತಿಜೀವನವನ್ನು ಮಾಡುವುದು ಅಥವಾ ಹಾಳುಮಾಡುವುದು ಮತ್ತು ಸಾಮಾನ್ಯವಾಗಿ ಇದನ್ನು ಅಭ್ಯಾಸವಾಗಿ ಮಾಡಿ ನಿಮ್ಮನ್ನು ಸಂಘಟಿಸಿಕೊಳ್ಳಿ ಅಂದರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ದೈಹಿಕವಾಗಿ ಕರೆಗಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ ಇದು ಸಂದರ್ಶನದ ಕರೆ ಎಂದು ಭಾವಿಸೋಣ ನಿಮ್ಮ ಕೈಯ ಪಕ್ಕದಲ್ಲಿ CV ಅನ್ನು ಸಿದ್ಧವಾಗಿ ಇರಿಸಿಕೊಳ್ಳಿ ಮತ್ತು ನಂತರ ನೀವು ನಿಮ್ಮನ್ನು ಹೇಗೆ ಪ್ರಸ್ತುತಪಡಿಸಬೇಕು ಎಂಬುದನ್ನು ನೆನಪಿಡಿ ನೀವು ಏನು ಹೇಳಬೇಕು ಎಂಬುದನ್ನು ನೆನಪಿಡಿ ಮತ್ತು ನಂತರ ಭಾವನಾತ್ಮಕವಾಗಿ ನಿಮ್ಮನ್ನು ಹುರಿದುಂಬಿಸಿಕೊಳ್ಳಿ ಆದ್ದರಿಂದ ಸ್ವಲ್ಪ ಋಣಾತ್ಮಕ ಆಲೋಚನೆಗಳು ಇರಬಹುದು ಆದರೆ ನಂತರ ನೀವು ಹುರಿದುಂಬಿಸುತ್ತೀರಿ ಮತ್ತು ನಂತರ ನೀವು ಅದನ್ನು ಹೇಳುತ್ತೀರಿ ಹೌದು ನಾನು ಇದನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿಸುತ್ತೇನೆ ಆದ್ದರಿಂದ ಆರಾಮದಾಯಕ ಸ್ಥಿತಿಯಲ್ಲಿರಿ ಆದ್ದರಿಂದ ಅರ್ಧ ಗಂಟೆ 45 ನಿಮಿಷಗಳ ಕಾಲ ಕರೆ ಹೋದರೂ ಎದ್ದೇಳಲು ಅಥವಾ ತಿರುಗಾಡಲು ನಿಮಗೆ ಅನಿಸುವುದಿಲ್ಲ ಆದ್ದರಿಂದ ಆರಾಮದಾಯಕವಾದ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ಮತ್ತು ಹವಾನಿಯಂತ್ರಣವನ್ನು ಬಳಸಿಕೊಂಡು ಕೊಠಡಿಯು ತಂಪಾಗಿರಬೇಕೇ ಅಥವಾ ಫ್ಯಾನ್ ಅನ್ನು ಆನ್ ಮಾಡಬೇಕೆ ಎಂದು ನೀವು ನಿರ್ಧರಿಸಬಹುದು ಫ್ಯಾನ್ ಹೆಚ್ಚು ಶಬ್ದ ಮಾಡುತ್ತಿದ್ದರೆ ಫ್ಯಾನ್ ಅನ್ನು ಸ್ವಿಚ್ ಆಫ್ ಮಾಡಿ ಮತ್ತು ಏರ್ ಕಂಡಿಷನರ್ ಅನ್ನು ಇರಿಸುವುದು ಉತ್ತಮ ಆದ್ದರಿಂದ ನಿಮ್ಮನ್ನು ದೈಹಿಕವಾಗಿಯೂ ಆರಾಮವಾಗಿರಿಸಿಕೊಳ್ಳಿ ಈಗ ಮಾನಸಿಕ ಸಿದ್ಧತೆಯ ವಿಷಯದಲ್ಲಿ ಟಿಪ್ಪಣಿಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಅಥವಾ ಅದನ್ನು ಬರೆದು ಇಟ್ಟುಕೊಳ್ಳಿ ಏಕೆಂದರೆ ಅದು ಸಮಯವನ್ನು ಉಳಿಸುತ್ತದೆ ಕೆಲವೊಮ್ಮೆ ನೀವು ಅತ್ಯಂತ ಮುಖ್ಯವಾದ ವಿಷಯವನ್ನು ಮರೆತುಬಿಡುತ್ತೀರಿ ಆದ್ದರಿಂದ ಅದು ಮತ್ತೊಮ್ಮೆ ಕ್ಷುಲ್ಲಕ ವಿಷಯಗಳ ಬಗ್ಗೆ ಮಾತನಾಡುವ ಮಾನವ ಪ್ರವೃತ್ತಿಯಾಗಿದೆ ಮತ್ತು ನಂತರ ನಾವು ಕೊನೆಯಲ್ಲಿ ಅತ್ಯಂತ ಮುಖ್ಯವಾದ ವಿಷಯಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ಇನ್ನೊಬ್ಬ ವ್ಯಕ್ತಿಯು ತುಂಬಾ ಆಸಕ್ತಿದಾಯಕ ವಿಷಯದ ಬಗ್ಗೆ ಮಾತನಾಡುವ ಹೊತ್ತಿಗೆ ನೀವು ವಿಚಲಿತರಾಗುತ್ತೀರಿ ಆದ್ದರಿಂದ ಅಂತಿಮವಾಗಿ ಏನಾಯಿತು ನೀವು ಪ್ರಮುಖ ಅಂಶವನ್ನು ಕಳೆದುಕೊಳ್ಳುತ್ತೀರಿ ಮತ್ತು ನೀವು ಮತ್ತೆ ಕರೆ ಮಾಡಬೇಕು ಇದು ಸಾಗರೋತ್ತರ ಕರೆ ಎಂದು ಭಾವಿಸೋಣ ಆದ್ದರಿಂದ ಮತ್ತೆ ನೀವು ಹೆಚ್ಚು ಪಾವತಿಸುತ್ತೀರಿ ಮತ್ತೊಂದೆಡೆ ಇನ್ನೊಂದು ತುದಿಯಲ್ಲಿರುವ ಇತರ ವ್ಯಕ್ತಿಯು ನಿಮ್ಮ ಕರೆಯನ್ನು ಸ್ವೀಕರಿಸಲು ಸಿದ್ಧವಾಗಿಲ್ಲದಿರಬಹುದು ಹಾಗಾಗಿ ಅವರ ಸಮಯವೂ ಅಮೂಲ್ಯ ಆದ್ದರಿಂದ ಈ ಟಿಪ್ಪಣಿಗಳನ್ನು ಬರೆಯಿರಿ ಮೇಲಾಗಿ ಅಥವಾ ಕನಿಷ್ಠ ಮಾನಸಿಕವಾಗಿ ಏಕೆಂದರೆ ಇದು ಸಮಯ ಹಣ ಶಕ್ತಿ ಮತ್ತು ಇತರ ವ್ಯಕ್ತಿಯ ಶಕ್ತಿಯನ್ನು ಸಹ ಉಳಿಸುತ್ತದೆ ನಿಮ್ಮ ಡೆಸ್ಕ್ ಅನ್ನು ಸಂಘಟಿಸಿ ನೀವು ಎಲ್ಲಿಯಾದರೂ ಫೋನ್ ಇರಿಸುತ್ತಿರುವಾಗ ನಿಮ್ಮ ಡೆಸ್ಕ್ ಅನ್ನು ಸ್ವಚ್ಛವಾಗಿಡಿ ಫೋನ್ನ ಮೇಲೆ ವಸ್ತುಗಳನ್ನು ರಾಶಿ ಮಾಡಬೇಡಿ ವಿಶೇಷವಾಗಿ ನೀವು ಕಾರ್ಡ್ಲೆಸ್ ಫೋನ್ ಬಳಸುತ್ತಿದ್ದರೆ ತದನಂತರ ಕಾರ್ಡ್ಲೆಸ್ ಅಲ್ಲಿದೆ ಆದ್ದರಿಂದ ನೀವು ನಿಮ್ಮ ಶರ್ಟ್ ಅಥವಾ ಟಿ ಶರ್ಟ್ ಮತ್ತು ನಂತರ ಟವೆಲ್ ಅನ್ನು ಎಸೆದಿದ್ದೀರಿ ಮತ್ತು ನಂತರ ಫೋನ್ ಬಂದಾಗ ನೀವು ಧಾವಿಸಿ ಬರುತ್ತೀರಿ ಮತ್ತು ನಂತರ ರಿಂಗ್ ಧ್ವನಿ ಕೇಳುತ್ತದೆ ಆದರೆ ನಂತರ ಫೋನ್ ಎಲ್ಲಿದೆ ಕಾರ್ಡ್ಲೆಸ್ ಎಲ್ಲಿದೆ ಎಂದು ನಿಮಗೆ ತಿಳಿದಿಲ್ಲ ಆದ್ದರಿಂದ ನೀವು ಅದನ್ನು ಹುಡುಕುತ್ತಲೇ ಇರುತ್ತೀರಿ ಆದ್ದರಿಂದ ಹಾಗೆ ಮಾಡಬೇಡಿ ಫೋನ್ ಮೇಲೆ ಏನನ್ನೂ ರಾಶಿ ಮಾಡಬೇಡಿ ಅದನ್ನು ಸ್ವಚ್ಛವಾಗಿಡಿ ಮತ್ತು ಫೋನ್ ಬಳಿ ನೋಟ್ಪ್ಯಾಡ್ ಮತ್ತು ಪೆನ್ ಅನ್ನು ಇರಿಸಿ ಆದ್ದರಿಂದ ನಾನು ಹೇಳುತ್ತಿರುವಂತೆ ನೀವು ಬಲಗೈ ಯವರಾಗಿದ್ದರೆ ಅದನ್ನು ಬಲಭಾಗದಲ್ಲಿ ಇರಿಸಿ ಮತ್ತು ಫೋನ್ ಅನ್ನು ಎಡಭಾಗದಲ್ಲಿ ಇರಿಸಿ ಮತ್ತು ನಿಮ್ಮ ಫೋನ್ ಅನ್ನು ತಿಳಿದುಕೊಳ್ಳಿ ಇಂದು ಫೋನ್ಗಳು ಸಾಕಷ್ಟು ಸೌಲಭ್ಯಗಳೊಂದಿಗೆ ಬರುತ್ತಿವೆ ಯಾರೂ ಕರೆ ಮಾಡದಿದ್ದಾಗ ನೀವು ನಿಮ್ಮ ಸ್ನೇಹಿತರಿಗೆ ಮತ್ತು ಇತರರಿಗೆ ಕರೆ ಮಾಡಿ ಆದ್ದರಿಂದ ಸ್ಪೀಕರ್ ಆಯ್ಕೆಯಂತಹ ಸಾಕಷ್ಟು ಆಯ್ಕೆಗಳನ್ನು ಬಳಸಿ ಉದಾಹರಣೆಗೆ ಮ್ಯೂಟ್ ಹೋಲ್ಡ್ ಮತ್ತು ನಂತರ ಕಾನ್ಫರೆನ್ಸ್ ಕರೆ ಮತ್ತು ಹೀಗೆ ಮತ್ತು ನಂತರ ಧ್ವನಿ ಮೇಲ್ ನೀವು ಅದನ್ನು ಹೇಗೆ ಸಕ್ರಿಯಗೊಳಿಸಬಹುದು ನಿಮ್ಮ ಫೋನ್ನಲ್ಲಿ ಯಾವ ರೀತಿಯ ಧ್ವನಿ ಮೇಲ್ ಅನ್ನು ರೆಕಾರ್ಡ್ ಮಾಡಬಹುದು ಆದ್ದರಿಂದ ಈ ವಿಷಯಗಳನ್ನು ನೀವು ಅಭ್ಯಾಸ ಮಾಡಬೇಕು ಮತ್ತು ನೀವು ಉಪಕರಣವನ್ನು ಕರಗತ ಮಾಡಿಕೊಳ್ಳಬೇಕು ನೀವು ಕರೆ ಮಾಡುವಾಗ ಅಲ್ಲ ಆದರೆ ಕರೆ ಮಾಡುವ ಮೊದಲು ಎಲ್ಲವನ್ನೂ ತಿಳಿದುಕೊಳ್ಳಲು ಪ್ರಯತ್ನಿಸಿ ಫೋನ್ಗಳು ಕ್ಯಾಟಲಾಗ್ಗಳೊಂದಿಗೆ ಬರುತ್ತವೆ ಮತ್ತು ಉತ್ತಮ ಫೋನ್ಗಳು ಕ್ಯಾಟಲಾಗ್ಗಳನ್ನು ಆನ್ಲೈನ್ನಲ್ಲಿ ಲಭ್ಯವಿರುತ್ತವೆ ನೀವು ಅದನ್ನು ಪಡೆಯದಿದ್ದರೆ ಕ್ಯಾಟಲಾಗ್ ಅನ್ನು ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಿ ಮತ್ತು ನಂತರ ಅದನ್ನು ಕರಗತ ಮಾಡಿಕೊಳ್ಳಲು ಪ್ರಯತ್ನಿಸಿ ಹೆಚ್ಚಾಗಿ ನೀವು ಒಬ್ಬಂಟಿಯಾಗಿದ್ದರೆ ಮತ್ತು ನಿಮ್ಮಲ್ಲಿ ಉತ್ತಮ ಫೋನ್ ವ್ಯವಸ್ಥೆ ಇದ್ದರೆ ಸ್ಪೀಕರ್ ಅನ್ನು ಬಳಸಿ ಇದರಿಂದ ನೀವು ಸ್ಪಷ್ಟವಾಗಿ ಕೇಳಬಹುದು ಮತ್ತು ನಂತರ ನೀವು ಬೆವರು ಮಾಡದೆ ಶ್ರಮವಿಲ್ಲದೆ ಟಿಪ್ಪಣಿಗಳನ್ನು ಮಾಡಬಹುದು ಮತ್ತು ಅದು ಸ್ಪೀಕರ್ ಅನ್ನು ಬಳಸಲು ಉತ್ತಮ ಅಭ್ಯಾಸ ಆದರೆ ಇತರರು ಸುತ್ತಲೂ ಇದ್ದರೆ ನೀವು ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲು ಬಯಸುತ್ತೀರಿ ಮತ್ತು ನಂತರ ನೀವು ಸ್ಪೀಕರ್ ಬಳಸುವುದನ್ನು ತಪ್ಪಿಸಬಹುದು ನೀವು ಮತ್ತೆ ಕರೆ ಮಾಡಿದಾಗ ನೀವು ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಡಯಲ್ ಮಾಡುವ ಮೊದಲು ನೀವು ಸಂಖ್ಯೆಯನ್ನು ಪರಿಶೀಲಿಸಿ ಏಕೆಂದರೆ ಸಂಖ್ಯೆಯನ್ನು ಡಯಲ್ ಮಾಡುವುದು ಮತ್ತು ಕ್ಷಮಿಸಿ ಅದರ ತಪ್ಪು ಸಂಖ್ಯೆ ಎಂದು ಹೇಳುವುದು ತುಂಬಾ ವೃತ್ತಿಪರವಲ್ಲ ವೃತ್ತಿಪರರು ಎಂದಿಗೂ ತಪ್ಪು ಕರೆಗಳನ್ನು ಮಾಡುವುದಿಲ್ಲ ನೀವು ಸಂಖ್ಯೆಯನ್ನು ಎಚ್ಚರಿಕೆಯಿಂದ ಡಯಲ್ ಮಾಡಿ ಮತ್ತು ನಂತರ ನೀವು ಡಯಲ್ ಮಾಡಿದಾಗ ನೀವು ಅದನ್ನು ಸರಿಯಾಗಿ ಪರಿಶೀಲಿಸಿ ಮತ್ತು ನೀವು ಬರೆದ ಸಂಖ್ಯೆಗಳನ್ನು ಸಹ ಸರಿಯಾಗಿ ಗಮನಿಸಿ ಮತ್ತು ನೀವು ಕರೆ ಮಾಡಿದಾಗ ನಿಮ್ಮನ್ನು ಪರಿಚಯಿಸಿಕೊಳ್ಳಿ ನಿಜವಾಗಿ ಫೋನ್ ತೆಗೆದುಕೊಂಡವರು ಯಾರು ಎಂದು ಕೇಳುವುದು ತುಂಬಾ ಅಸಭ್ಯವಾಗಿದೆ ನೀವು ಮೊದಲು ನಿಮ್ಮನ್ನು ಪರಿಚಯಿಸಿಕೊಳ್ಳಬೇಕು ಇವನು ಜಾನ್ ಅಥವಾ ಇವನು ಗುಪ್ತಾ ಅಥವಾ ಇವನು ಪಂಕಜ್ ಯಾರು ಕರೆ ಮಾಡುತ್ತಿದ್ದಾರೆ ಮತ್ತು ನಂತರ ಸಭ್ಯ ಶುಭಾಶಯಗಳನ್ನು ನೀಡಿ ನಾನು ಹೇಳುತ್ತಿದ್ದಂತೆ ಶುಭೋದಯ ಹಾಗಾದರೆ ನಾನು ಯಾರೊಂದಿಗೆ ಮಾತನಾಡುತ್ತೇನೋ ಅಥವಾ ಹಾಗೆ ಮಾತನಾಡಲು ಇದು ಸರಿಯಾದ ಸಮಯವೇ ತದನಂತರ ವ್ಯಕ್ತಿಯು ನಿಮ್ಮ ಶುಭಾಶಯಗಳನ್ನು ಸ್ವೀಕರಿಸಿದ ನಂತರ ಮತ್ತು ಅದು ಸರಿಯಾದ ವ್ಯಕ್ತಿ ಎಂದು ನಿಮಗೆ ತಿಳಿದಿದ್ದರೆ ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿರಿ ನೀವು ಏನು ಮಾತನಾಡಲು ಬಯಸುತ್ತೀರಿ ವಿಶೇಷವಾಗಿ ವೃತ್ತಿಪರರಲ್ಲಿ ಮಾತನಾಡುವ ಮೊದಲು ನೀವು ಅದನ್ನು ಬರೆಯಬಹುದು ಪೂರ್ವಾಭ್ಯಾಸ ಮಾಡಬಹುದು ಮತ್ತು ಸರಿಯಾದ ವಿಷಯವನ್ನು ಸರಿಯಾದ ಸಮಯದಲ್ಲಿ ಹೇಳಿ ಮತ್ತು ಸೂಕ್ತವಾಗಿ ಕೊನೆಗೊಳಿಸಿ ನೀವು ಹೇಳಬೇಕಾದುದನ್ನು ಅನುಕ್ರಮವಾಗಿ ಮಾಡಿ ಆದ್ದರಿಂದ ನೀವು ಕಡಿಮೆ ಪ್ರಾಮುಖ್ಯತೆಯೊಂದಿಗೆ ಪ್ರಾರಂಭಿಸಿ ಮತ್ತು ನಂತರ ಇತರ ವಿಷಯದ ಕಡೆಗೆ ಮುಂದುವರಿಯಿರಿ ಮತ್ತು ವಿಶೇಷವಾಗಿ ಕೆಲವೊಮ್ಮೆ ಸ್ವಲ್ಪಮಟ್ಟಿಗೆ ಸಂದರ್ಶನಗಳನ್ನು ನಡೆಸುತ್ತಿರಬಹುದು ಆದ್ದರಿಂದ ನೀವು ಪ್ರಶ್ನೆಗಳನ್ನು ಕೇಳಲು ಬಯಸುವ ರೀತಿಯಲ್ಲಿ ಅನುಕ್ರಮವಾಗಿ ಮತ್ತು ನಂತರ ಮಾಹಿತಿಯನ್ನು ಸಂಗ್ರಹಿಸಿ ಕೊನೆಯಲ್ಲಿ ಪ್ರಮುಖವಾದದನ್ನು ಇರಿಸಿಕೊಳ್ಳಿ ಆದ್ದರಿಂದ ವ್ಯಕ್ತಿಯು ಸುಖೋಷ್ಣತೆಗಾಗುತ್ತಾನೆ ಮತ್ತು ನಂತರ ನಿಮ್ಮ ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸುತ್ತಾನೆ ಮತ್ತು ನಂತರ ನೀವು ಅಂತ್ಯವನ್ನು ತಲುಪಿದಾಗ ಸೂಕ್ತವಾಗಿ ಅಂತ್ಯಗೊಳ್ಳುವಾಗ ಮತ್ತೆ ನೀವು ಕೆಲವು ಸರಳ ನಿಯಮಗಳನ್ನು ಅನುಸರಿಸಬಹುದು ಮತ್ತು ವ್ಯಕ್ತಿಯನ್ನು ಪ್ರಶಂಸಿಸಬಹುದು ಆದ್ದರಿಂದ ನೀವು ಹೇಳಬಹುದು ಅದು ಅದ್ಭುತವಾಗಿದೆ ನಿಮ್ಮೊಂದಿಗೆ ಮಾತನಾಡಲು ಸಂತೋಷವಾಯಿತು ತದನಂತರ ಭರವಸೆಯ ಅರ್ಥದಲ್ಲಿ ನೀಡಿ ಅಥವಾ ಅಂತ್ಯಗೊಳಿಸಿ ನೀವು ಹೇಳಬಹುದು ನಾನು ನಿಮ್ಮ ಕರೆಗಾಗಿ ಎದುರು ನೋಡುತ್ತಿದ್ದೇನೆ ನೀವು ಕೂಡ ಹೇಳಬಹುದು ನಾನು ನಿಮ್ಮನ್ನು ಪಾರ್ಟಿಯಲ್ಲಿ ನೋಡುತ್ತೇನೆ ಎಂದು ಭಾವಿಸುತ್ತೇನೆ ಅಥವಾ ಎಲ್ಲೋ ಸಭೆಯಲ್ಲಿ ನಿಮ್ಮನ್ನು ನೋಡಬೇಕೆಂದು ನಾನು ಭಾವಿಸುತ್ತೇನೆ ಇತ್ಯಾದಿ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಥವಾ ಒಳ್ಳೆಯ ದಿನ ತದನಂತರ ನೀವು ಅದನ್ನು ಮುಚ್ಚಬಹುದು ಈಗ ಕೆಲವು ತ್ರಾಸದಾಯಕ ಭಾಷಣಕಾರರು ಇದ್ದಾರೆ ಅವರು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ ಅವರು ನಿಮ್ಮ ಧ್ವನಿಯನ್ನು ಇಷ್ಟಪಡುತ್ತಾರೆ ಅಥವಾ ಅವರು ನಿಮ್ಮನ್ನು ತಿಳಿದಿದ್ದಾರೆ ಅಥವಾ ನೀವು ಕಾರ್ಯನಿರತ ವ್ಯಕ್ತಿಯಾಗಿದ್ದೀರಿ ಮತ್ತು ನಂತರ ನಿಮ್ಮೊಂದಿಗೆ ಮಾತನಾಡುವುದು ಅವರಿಗೆ ಪ್ರಯೋಜನಕಾರಿ ಎಂದು ಅವರಿಗೆ ತಿಳಿದಿದೆ ಅವರು ಕರೆಗೆ ಅಂಟಿಕೊಳ್ಳುತ್ತಾರೆ ಆದ್ದರಿಂದ ಸ್ವೀಕರಿಸುವವರು ಕರೆಯನ್ನು ಕೊನೆಗೊಳಿಸಲು ನಿರಾಕರಿಸುತ್ತಾರೆ ಈಗ ವಿನಯದಿಂದ ಹೇಳಬೇಕು ಇಲ್ಲ ಎನ್ನುವುದಕ್ಕೆ ಭಯಪಡುವ ಬದಲು ನಿಮ್ಮ ಬಳಿ ಏನಿದೆಯೋ ಸಭೆಯಿದ್ದರೆ ಅವರಿಗೆ ಹೇಳಬೇಕು ನೀವು ಸಭೆಗೆ ಧಾವಿಸುತ್ತಿದ್ದೀರಿ ನೀವು ವಿದ್ಯಾರ್ಥಿ ಅಥವಾ ಶಿಕ್ಷಕರಾಗಿದ್ದರೆ ನೀವು ಯಾವಾಗಲೂ ಹೇಳಬಹುದು ನಿಮಗೆ ತರಗತಿ ಇದೆ ಅಥವಾ ನಿಮಗೆ ಉಪನ್ಯಾಸವಿದೆ ನೀವು ಭಾಷಣ ಅಥವಾ ಯಾವುದೇ ಅಪಾಯಿಂಟ್ಮೆಂಟ್ಗೆ ಹಾಜರಾಗಲು ಬಯಸುತ್ತೀರಿ ಹೇಳಿ ನಿಮಗೆ ವೈದ್ಯರೊಂದಿಗೆ ಅಪಾಯಿಂಟ್ಮೆಂಟ್ ಇದೆ ಎಂದು ಹೇಳಿ ಆದ್ದರಿಂದ ನೀವು ಹೋಗಿ ಅದನ್ನು ಹಿಡಿಯಬೇಕು ಎಂದು ಹೇಳಿ ಅಥವಾ ನಿಮ್ಮ ವಾಹನದ ಸೇವೆಗಾಗಿ ನೀವು ಅಪಾಯಿಂಟ್ಮೆಂಟ್ ಹೊಂದಿದ್ದೀರಿ ಎಂದು ಹೇಳಿ ಆದ್ದರಿಂದ ಈ ವಿಷಯಗಳನ್ನು ನೀವು ಹೇಳಬಹುದು ಮತ್ತು ನಂತರ ನೀವು ನಯವಾಗಿ ಕರೆಯನ್ನು ಕೊನೆಗೊಳಿಸಬಹುದು ಮತ್ತು ಇತರ ವ್ಯಕ್ತಿಯು ಅದನ್ನು ಮುಂದುವರಿಸಲು ಬಯಸಿದರೆ ನೀವು ಮತ್ತೆ ಮುಕ್ತವಾಗಿರುವಾಗ ನೀವು ಸಮಯವನ್ನು ನೀಡಬಹುದು ಬೇರೆ ಏನಾದರೂ ಇದ್ದರೆ ಅವರು ನಿಮಗೆ ಸಂದೇಶ ಕಳುಹಿಸಬಹುದು ಅಥವಾ ಅವರು ನಿಮಗೆ ಇಮೇಲ್ ಮಾಡಬಹುದು ಎಂದು ನೀವು ಅವರಿಗೆ ಹೇಳಬಹುದು ಮುಂಬರುವ ಉಪನ್ಯಾಸಗಳಲ್ಲಿ ಇಮೇಲ್ಗಳನ್ನು ಬಳಸುವ ವಿಷಯದಲ್ಲಿ ನೀವು ಕೆಲವು ಶಿಷ್ಟಾಚಾರಗಳನ್ನು ಹೇಗೆ ಅನುಸರಿಸಬಹುದು ಎಂಬುದರ ಕುರಿತು ನಾವು ಮಾತನಾಡುತ್ತೇವೆ ಆದರೆ ಇದೀಗ ನೀವು ಅದನ್ನು ಮತ್ತೊಂದು ಆಯ್ಕೆಯಾಗಿ ವಿಶೇಷವಾಗಿ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುವ ಜನರಿಗೆ ಬಳಸಬಹುದು ಮತ್ತು ನಂತರ ಅವರು ನಿಮಗೆ ಕರೆಯನ್ನು ಮುಗಿಸಲು ಅನುಮತಿಸುವುದಿಲ್ಲ ಆದ್ದರಿಂದ ನೀವು ಅವರಿಗೆ ಅದನ್ನು ಆಯ್ಕೆಯಾಗಿ ನೀಡಬಹುದು ನೀವು ಯಾರೊಬ್ಬರ ಪರವಾಗಿ ಕರೆ ಸ್ವೀಕರಿಸಿದಾಗ ನೀವು ಅಲ್ಲಿರುವಂತೆ ಯಾರಿಗಾದರೂ ಕರೆ ಬಂದಿದೆ ಮತ್ತು ನಂತರ ವ್ಯಕ್ತಿಯು ಕೆಲವು ಪ್ರಮುಖ ಮಾಹಿತಿಯನ್ನು ಮಾಡಲು ನಿಮ್ಮನ್ನು ಕೇಳಿದ್ದಾರೆ ಮತ್ತು ನಂತರ ನೀವು ಆ ಮಾಹಿತಿಯನ್ನು ಗಮನಿಸಿ ಮತ್ತು ನಂತರ ನೀವು ಅದನ್ನು ಇತರ ವ್ಯಕ್ತಿಗೆ ರವಾನಿಸಬೇಕು ಆದ್ದರಿಂದ ಇದು ಮತ್ತೊಮ್ಮೆ ಆಗಿರಬಹುದು ಏಕೆಂದರೆ ನೀವು ಸ್ವಾಗತಕಾರರಾಗಿದ್ದೀರಿ ಅಥವಾ ನೀವು ಪ್ರಮುಖ ಸ್ಥಾನದಲ್ಲಿರುವಿರಿ ನೀವು ನಿರ್ವಾಹಕರಾಗಿದ್ದೀರಿ ಅಥವಾ ನೀವು ಸಹೋದ್ಯೋಗಿಯಾಗಿದ್ದೀರಿ ಮತ್ತು ನಂತರ ನೀವು ಕರೆಯನ್ನು ಸ್ವೀಕರಿಸುತ್ತೀರಿ ಮತ್ತು ನೀವು ಇದನ್ನು ರವಾನಿಸಬೇಕು ಈಗ ನೀವು ಕರೆ ವಿವರಗಳನ್ನು ಗಮನಿಸುವುದು ಮುಖ್ಯ ನೀವು ಅದನ್ನು ನೆನಪಿಟ್ಟುಕೊಳ್ಳುತ್ತೀರಿ ಮತ್ತು ಅದನ್ನು ಪಾಸ್ ಮಾಡುತ್ತೀರಿ ಎಂದು ಯೋಚಿಸುವ ಬದಲು ವಿಶೇಷವಾಗಿ ಕಚೇರಿ ಪರಿಸ್ಥಿತಿ ಕಾರ್ಪೊರೇಟ್ಗಳು ನೀವು ಕರೆಗಳ ವಿವರಗಳನ್ನು ಗಮನಿಸಬೇಕು ಮೊದಲು ಹೆಸರು ವ್ಯಕ್ತಿ ಕರೆ ಮಾಡಿದ ದಿನಾಂಕ ಏಕೆಂದರೆ ನಿಮ್ಮ ಸಹೋದ್ಯೋಗಿ ಮೂರು ದಿನಗಳ ನಂತರ ಒಂದು ವಾರದ ನಂತರ ಬರಬಹುದು ಮತ್ತು ನೀವು ಇಲ್ಲದಿರಬಹುದು ಆದ್ದರಿಂದ ನೀವು ಅದನ್ನು ಟಿಪ್ಪಣಿ ಮಾಡಿ ಮತ್ತು ಕರೆ ಮಾಡುವ ಸಮಯ ಮತ್ತು ಕರೆ ಉದ್ದೇಶದ ಬಗ್ಗೆ ಅವನ ಅಥವಾ ಅವಳ ಮೇಜಿನ ಮೇಲೆ ಬಿಡಿ ವ್ಯಕ್ತಿ ನಿಮ್ಮನ್ನು ಏಕೆ ಕರೆದರು ಸರಿ ಮತ್ತು ವ್ಯಕ್ತಿಯು ನಿಮ್ಮ ಸಹೋದ್ಯೋಗಿಯಿಂದ ಏನು ಬಯಸಿದರು ಆದ್ದರಿಂದ ನೀವು ಅದನ್ನು ಉಲ್ಲೇಖಿಸುತ್ತೀರಿ ಯಾವ ಕ್ರಮ ಕೈಗೊಳ್ಳಬೇಕು ಆದ್ದರಿಂದ ಇದು ಮತ್ತೆ ವ್ಯವಹಾರದ ಪರಿಸ್ಥಿತಿಯಾಗಿದ್ದರೆ ಯಾವುದನ್ನಾದರೂ ಅನುಸರಿಸಲು ಯಾರಾದರೂ ಯಾರಿಗಾದರೂ ಕರೆ ಮಾಡುತ್ತಾರೆ ಆದೇಶವನ್ನು ಕಳುಹಿಸುತ್ತಾರೆ ಅಥವಾ ಆದೇಶವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ನಂತರ ಯಾವಾಗ ಅದನ್ನು ಮಾಡಬೇಕಾದ ಸಮಯದ ಚೌಕಟ್ಟು ಏನು ಆದ್ದರಿಂದ ಅಂತಹ ವಿವರಗಳನ್ನು ನೀಡಿ ನೀವು ಉತ್ತರಿಸುವ ಯಂತ್ರದಲ್ಲಿ ಸಂದೇಶವನ್ನು ಕಳುಹಿಸಿದರೆ ನೀವು ಯಾರಿಗಾದರೂ ಕರೆ ಮಾಡಿ ಹಾಗೆ ಮಾಡಬೇಕಾದರೆ ನೀವು ಈ ಎಲ್ಲಾ ವಿವರಗಳನ್ನು ನೀಡುತ್ತೀರಿ ವೃತ್ತಿಪರ ಸಂದರ್ಭಗಳಲ್ಲಿ ಒಂದು ಸ್ವರೂಪವನ್ನು ಬಳಸುವುದು ಉತ್ತಮ ಆದರೆ ಮನೆಯಲ್ಲಿ ಕೆಲವು ಅಧಿಕಾರಿಗಳು ಸಹ ಈ ರೀತಿಯ ಸ್ವರೂಪವನ್ನು ಬಳಸಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ಸರಳವಾಗಿ ಇದು ದೂರವಾಣಿ ಟಿಪ್ಪಣಿಗಳಂತಿದೆ ಆದ್ದರಿಂದ ನೀವು ದಿನಾಂಕ ಸಮಯಕ್ಕೆ ಜಾಗವನ್ನು ಬಿಡುತ್ತೀರಿ ವ್ಯಕ್ತಿಯು ಅದನ್ನು ಗಮನಿಸುವುದು ಸುಲಭ ಮತ್ತು ನಂತರ ಸಂದೇಶವು ಯಾರಿಗೆ ಬಂದಿದೆ ಆದ್ದರಿಂದ ವ್ಯಕ್ತಿಯ ಹೆಸರನ್ನು ಬರೆಯಿರಿ ಯಾರು ಕರೆದರು ಮತ್ತು ನಂತರ ಸಂದೇಶವೇನು ಅಂದರೆ ಉದ್ದೇಶವೇನು ಹಾಗಾಗಿ ನಾನು ಹೇಳಿದಂತೆ ಅದು ಕೇವಲ ಆರ್ಡರ್ ಮಾಡುವುದು ಕೊಠಡಿಯನ್ನು ಕಾಯ್ದಿರಿಸುವುದು ಇತ್ಯಾದಿ ಆಗಿರಬಹುದು ಮತ್ತು ಏನು ಕ್ರಮ ತೆಗೆದುಕೊಳ್ಳಬೇಕು ಎಂಬುದನ್ನು ಸಹ ಅಲ್ಲಿ ಬರೆಯಬಹುದು ಮತ್ತು ಸಂಪರ್ಕ ಸಂಖ್ಯೆ ಅಥವಾ ಸಂಪರ್ಕ ವಿಳಾಸ ಅಥವಾ ಬರೆಯಬೇಕಾದ ಯಾವುದನ್ನಾದರೂ ಬರೆಯಬಹುದು ಆದ್ದರಿಂದ ಯಾವುದೇ ರೀತಿಯ ತಪ್ಪು ಸಂವಹನವನ್ನು ತಪ್ಪಿಸಲು ಅದು ನಿಮಗೆ ಒಂದು ಸ್ವರೂಪವಾಗಿ ಸಹಾಯ ಮಾಡುತ್ತದೆ ಅಥವಾ ಕೆಲವೊಮ್ಮೆ ನೀವು ಅದನ್ನು ಬರೆಯುವುದನ್ನು ಕಳೆದುಕೊಳ್ಳುತ್ತೀರಿ ಮತ್ತು ಇನ್ನೊಬ್ಬರು ಕರೆ ಮಾಡುವುದಿಲ್ಲ ಇನ್ನೊಂದು ಕಡೆ ಬಹಳ ಮುಖ್ಯ ವ್ಯಕ್ತಿ ಅಲ್ಲಿದ್ದಾರೆ ಮತ್ತು ಅವನು ಕೋಪಗೊಳ್ಳುತ್ತಾನೆ ಅಥವಾ ಅವನು ಸಂಪೂರ್ಣ ಸಂವಹನ ವ್ಯವಹಾರವನ್ನು ನಿಮ್ಮ ಕಚೇರಿಯೊಂದಿಗೆ ವಹಿವಾಟು ನಿಲ್ಲಿಸುತ್ತಾನೆ ಆದ್ದರಿಂದ ಅಂತಹ ವಿಷಯಗಳನ್ನು ತಪ್ಪಿಸಬಹುದು ಈಗ ನಾನು ಮುಕ್ತಾಯಗೊಳಿಸುವ ಮೊದಲು ನಾನು ಹೈಲೈಟ್ ಮಾಡಲು ಬಯಸುವುದೇನೆಂದರೆ ನೀವು ನಿಧಾನವಾಗಿ ವೃತ್ತಿಪರರಾದಾಗ ನೀವು ವೃತ್ತಿಪರ ರೀತಿಯಲ್ಲಿ ಮುಂದುವರಿದ ದೂರವಾಣಿ ಬಳಕೆದಾರರಾದಾಗ ಕೆಲವು ಸವಾಲುಗಳಿವೆ ಸರಿ ಸವಾಲುಗಳಲ್ಲಿ ಒಂದು ನಾವು ಈಗ ಚರ್ಚಿಸುತ್ತೇವೆ ಮತ್ತು ಮುಂಬರುವ ಉಪನ್ಯಾಸದಲ್ಲಿ ನಾನು ಹೆಚ್ಚಿನ ಸವಾಲುಗಳನ್ನು ಚರ್ಚಿಸುತ್ತಿದ್ದೇನೆ ಮತ್ತು ನಂತರ ನೀವು ಆ ಸವಾಲುಗಳನ್ನು ನಿಭಾಯಿಸಲು ಅಗತ್ಯವಿರುವ ಗುಣಗಳನ್ನು ಚರ್ಚಿಸುತ್ತೇನೆ ನೀವು ಎದುರಿಸಬೇಕಾದ ಸವಾಲುಗಳಲ್ಲಿ ಒಂದು ಅಹಿತಕರ ಸುದ್ದಿಗಳನ್ನು ತಲುಪಿಸುವುದು ಈಗ ಅಹಿತಕರ ಸುದ್ದಿಗಳನ್ನು ತಲುಪಿಸುವುದು ಅಪಘಾತದಂತಹ ಯಾವುದಾದರೂ ಆಗಿರಬಹುದು ಮತ್ತು ಯಾವುದೇ ಸರಕು ಆಗಿರಬಹುದು ಯಾವುದೇ ಸಾಮಗ್ರಿಗಳನ್ನು ಸಾಗಿಸಿದರೂ ಅವೆಲ್ಲವೂ ವ್ಯರ್ಥವಾಗುತ್ತವೆ ಉದಾಹರಣೆಗೆ ಐಸ್ ಕ್ರೀಮ್ ನೀವು ಒಂದು ಟ್ರಕ್ ಲೋಡ್ ಐಸ್ ಕ್ರೀಮ್ ಅನ್ನು ಇನ್ನೊಂದು ಸ್ಥಳಕ್ಕೆ ಕಳುಹಿಸುತ್ತಿದ್ದೀರಿ ಆಗ ತಕ್ಷಣವೇ ಅಪಘಾತ ಸಂಭವಿಸಿತು ಮತ್ತು ಒಳಗಿನ ಕೂಲರ್ ಕೆಲಸ ಮಾಡುವುದನ್ನು ನಿಲ್ಲಿಸಿತು ಐಸ್ ಕ್ರೀಮ್ ಕರಗಲು ಪ್ರಾರಂಭಿಸಿತು ಮತ್ತು ಇದು ಪಾರ್ಟಿಗೆ ಹೋಗಬೇಕು ಸರಿ ಮತ್ತು ಜನರು ಐಸ್ ಕ್ರೀಂಗಾಗಿ ಕಾಯುತ್ತಿದ್ದಾರೆ ಆದ್ದರಿಂದ ಈ ರೀತಿಯ ಅಹಿತಕರ ಸುದ್ದಿಯಿಂದ ಅದು ಯಾರೊಬ್ಬರ ಸಾವೂ ಆಗಿರಬಹುದು ಸರಿ ಯಾರಾದರೂ ನಿರೀಕ್ಷಿಸಬಹುದು ಆದರೆ ವ್ಯಕ್ತಿಯು ಸತ್ತಿದ್ದಾನೆ ಆದ್ದರಿಂದ ಇದು ಯಾವುದೇ ರೀತಿಯ ವಿಪತ್ತು ಯಾವುದೇ ಅಪಘಾತ ಅಥವಾ ಯಾವುದೇ ವಿಳಂಬವಾಗಬಹುದು ಆದ್ದರಿಂದ ನೀವು ಈ ದಿನದಂದು ಏನನ್ನಾದರೂ ತಲುಪಿಸಬೇಕು ಆದರೆ ನಿಮ್ಮ ಕೆಲಸಗಾರರು ಮುಷ್ಕರ ನಡೆಸಿದ್ದರಿಂದ ನೀವು ಅದನ್ನು ತಲುಪಿಸಲು ಸಾಧ್ಯವಿಲ್ಲ ಆದ್ದರಿಂದ ನಿಮಗೆ ಇನ್ನೂ ಎರಡು ದಿನಗಳು ಬೇಕಾಗುತ್ತವೆ ಆದ್ದರಿಂದ ನೀವು ಇದನ್ನು ಹೇಗೆ ನಿಭಾಯಿಸಲಿದ್ದೀರಿ ಈಗ ಸಾಮಾನ್ಯವಾಗಿ ನೀವು ಅಹಿತಕರ ಸುದ್ದಿಗಳನ್ನು ನೀಡಬೇಕಾದಾಗ ಅನಗತ್ಯವಾಗಿ ವಿವರಿಸಬೇಡಿ ಸರಿ ಸಂಬಂಧವಿಲ್ಲದ ವಿಷಯಗಳನ್ನು ಹೇಳಲು ಪ್ರಯತ್ನಿಸಬೇಡಿ ಮತ್ತು ನಂತರ ನೀವು ನಿಧಾನವಾಗಿ ಹೇಳಿದರೆ ಅದು ಇನ್ನೊಬ್ಬ ವ್ಯಕ್ತಿಗೆ ಕಿರಿಕಿರಿ ಉಂಟುಮಾಡುತ್ತದೆ ಉದಾಹರಣೆಗೆ ಅತ್ಯಂತ ಸಭ್ಯ ರೀತಿಯಲ್ಲಿ ನೇರವಾಗಿ ವಿಷಯಕ್ಕೆ ಬನ್ನಿ ನೀವು ಹೇಳಬಹುದು ಸರ್ ನೀವು ಈ ಸಮಯದಲ್ಲಿ ಐಸ್ ಕ್ರೀಮ್ ಟ್ರಕ್ ತಲುಪುವ ನಿರೀಕ್ಷೆಯಲ್ಲಿದ್ದೀರಿ ಆದರೆ ಅದು ಅಪಘಾತಕ್ಕೆ ಒಳಗಾಗಿದೆ ಎಂದು ನಿಮಗೆ ತಿಳಿಸಲು ನಾನು ತುಂಬಾ ವಿಷಾದಿಸುತ್ತೇನೆ ಈಗ ಕಾರಣವನ್ನು ತಿಳಿಸಿ ತಪ್ಪೇನಿಲ್ಲ ಹಾಗಾದ್ರೆ ಅದು ಹೇಗಾಯ್ತು ಅಂದ್ರೆ ನಮ್ಮ ಡ್ರೈವರ್ ನ ತಪ್ಪೇನಿಲ್ಲ ಅಂತ ನೀವು ಹೇಳಬಹುದು ಆದರೆ ಎದುರುಗಡೆಯಿಂದ ಮತ್ತೊಬ್ಬ ಟ್ರಕ್ ಕುಡಿದು ಬಂದು ನಮ್ಮ ಲಾರಿಗೆ ಡಿಕ್ಕಿ ಹೊಡೆದಿದ್ದಾನೆ ಆದ್ದರಿಂದ ಕಾರಣವು ಇತರ ವ್ಯಕ್ತಿಯನ್ನು ಸ್ವಲ್ಪಮಟ್ಟಿಗೆ ತಣ್ಣಗಾಗುವಂತೆ ಮಾಡುತ್ತದೆ ಈಗ ಪರ್ಯಾಯ ಪರಿಹಾರವನ್ನು ಒದಗಿಸಿ ಆದ್ದರಿಂದ ನೀವು ಹೇಳಬಹುದು ಉದಾಹರಣೆಗೆ ಸರ್ ಇದು ಕರಗಲು ಪ್ರಾರಂಭಿಸಿರುವುದರಿಂದ ಇದನ್ನು ನಿಮ್ಮ ಬಳಿಗೆ ತರಲು ನಮಗೆ ಸಾಧ್ಯವಾಗುತ್ತಿಲ್ಲ ಆದರೆ ನಮಗೆ ಅಲ್ಲಿ ಬೇರೆ ಕಾರ್ಖಾನೆ ಇದೆ ಒಂದೇ ಸಮಸ್ಯೆ ಎಂದರೆ ಅದು ನಮ್ಮ ಬ್ರ್ಯಾಂಡ್ ಅಲ್ಲ ಆದರೆ ನಂತರ ಬ್ರ್ಯಾಂಡ್ ಅಷ್ಟೇ ಒಳ್ಳೆಯದು ಆದ್ದರಿಂದ ನಾವು ಅವರಿಗೆ ಕರೆ ನೀಡಬಹುದು ಮತ್ತು ನಂತರ ಅವರನ್ನು ತಲುಪಿಸಲು ಕೇಳಬಹುದು ಅವರು ನಾವು ಮಾಡುವುದಕ್ಕಿಂತ ಸ್ವಲ್ಪ ಕಡಿಮೆ ಪೂರೈಕೆ ಮಾಡಬಹುದು ಆದರೆ ಕನಿಷ್ಠ ನೀವು ಪರಿಸ್ಥಿತಿಯನ್ನು ನಿರ್ವಹಿಸಬಹುದು ಆದ್ದರಿಂದ ಅದು ಪರ್ಯಾಯ ಪರಿಹಾರವಾಗಿದ್ದು ಅದು ಇತರ ವ್ಯಕ್ತಿಯನ್ನು ಆರಾಮದಾಯಕವಾಗಿಸುತ್ತದೆ ಮತ್ತು ಅದರ ಕೊನೆಯಲ್ಲಿ ನೀವು ಕ್ಷಮಿಸಿ ಎಂದು ಹೇಳಬಹುದು ಅಥವಾ ನೀವು ಪ್ರಾರಂಭಿಸಿದಾಗಲೂ ನೀವು ಹೇಳಬಹುದು ಅದು ಅಪಘಾತಕ್ಕೆ ಒಳಗಾಯಿತು ನಾನು ಕ್ಷಮೆಯಾಚಿಸುತ್ತೇನೆ ಆದ್ದರಿಂದ ಈ ವಿಷಯಗಳು ಇತರ ವ್ಯಕ್ತಿಯನ್ನು ಆರಾಮದಾಯಕವಾಗಿಸುತ್ತದೆ ಈಗ ಅದರ ಕೊನೆಯಲ್ಲಿ ಅತ್ಯಂತ ಮುಖ್ಯವಾದ ಅಂಶವನ್ನು ಅರಿತುಕೊಳ್ಳಿ ಇದು ಬಹಳ ನಿರ್ಣಾಯಕ ಮತ್ತು ತುಂಬಾ ಸವಾಲಿನ ಸನ್ನಿವೇಶವಾಗಿದೆ ಆದರೆ ಇದನ್ನು ತಿಳಿಸಿದ ನಂತರ ನೀವು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸಬಹುದು ವ್ಯಕ್ತಿಯು ಕೋಪಗೊಳ್ಳಬಹುದು ವ್ಯಕ್ತಿಯು ಒಪ್ಪಿಕೊಳ್ಳಲು ಸಿದ್ಧರಿಲ್ಲದಿರಬಹುದು ವ್ಯಕ್ತಿಯು ಕೋಪಗೊಳ್ಳಬಹುದು ವ್ಯಕ್ತಿಯು ಯಾವುದೇ ರಾಜಿ ಮಾಡಿಕೊಳ್ಳಲು ಸಿದ್ಧರಿಲ್ಲದಿರಬಹುದು ನೀವು ನೀಡುವ ಯಾವುದೇ ರಾಜಿ ಅಥವಾ ನೀವು ಬಳಸುತ್ತಿರುವ ರೀತಿಯ ಪದಗಳು ಮತ್ತು ನೀವು ನೀಡುತ್ತಿರುವ ಉತ್ತಮ ಸಲಹೆಯಿಂದ ವ್ಯಕ್ತಿಯು ಮೃದುವಾಗಬಹುದು ಅದರ ಕೊನೆಯಲ್ಲಿ ನೀವು ಮಾತನಾಡಬೇಕು ಎಂಬುದನ್ನು ನೆನಪಿಡಿ ನೀವು ಇನ್ನೊಬ್ಬರ ಗೌರವವನ್ನು ಗಳಿಸುವ ರೀತಿಯಲ್ಲಿ ನೀವು ಇತರ ವ್ಯಕ್ತಿಯನ್ನು ಮನವೊಲಿಸಬೇಕು ವ್ಯಕ್ತಿಗೆ ತಿಳಿದಿದೆ ಉದಾಹರಣೆಗೆ ನೀವು ಕೆಲವು ಕೆಟ್ಟ ಸುದ್ದಿಗಳನ್ನು ತಿಳಿಸಲು ಹೋದರೆ ಸರಿ ನೀವು ಕ್ಷಮಿಸಿ ಎಂದು ಹೇಳಿದ್ದೀರಿ ಎಂದು ವ್ಯಕ್ತಿಗೆ ತಿಳಿದಿದೆ ಸಾಮಾನ್ಯವಾಗಿ ಜನರು ಅದನ್ನು ತರುವ ವ್ಯಕ್ತಿಯ ಮೇಲೆ ಕೋಪಗೊಳ್ಳುತ್ತಾರೆ ಆದರೆ ಅದೇ ಸಮಯದಲ್ಲಿ ನೀವು ಹೇಳುವ ರೀತಿ ಮತ್ತು ನೀವು ನೀಡುವ ಸೌಕರ್ಯವು ನಿಮ್ಮ ಬಗ್ಗೆ ಗೌರವವನ್ನು ಗಳಿಸಬೇಕು ಅದೇ ವ್ಯಕ್ತಿಯೊಂದಿಗೆ ಸಂವಹನದಲ್ಲಿ ಮುಂದುವರಿಯಲು ಇದು ನಿಮಗೆ ಸಹಾಯ ಮಾಡುತ್ತದೆ ನಾನು ಹಿಂದಿನದರಲ್ಲಿ ಕೊನೆಗೊಳ್ಳುವ ಆಲೋಚನೆಗೆ ಹತ್ತಿರವಾಗಿರುವ ಸೋಫೋಕ್ಲಿಸ್ನ ಒಂದು ಕೋಡ್ನೊಂದಿಗೆ ಕೊನೆಗೊಳಿಸಲು ಬಯಸುತ್ತೇನೆ ಆದ್ದರಿಂದ ಕೆಟ್ಟ ಸುದ್ದಿಯನ್ನು ತರುವ ಸಂದೇಶವಾಹಕನನ್ನು ಯಾರೂ ಪ್ರೀತಿಸುವುದಿಲ್ಲ ಎಂದು ಅವರು ಹೇಳುತ್ತಾರೆ ಆದ್ದರಿಂದ ನೀವು ರಾಜರನ್ನು ಕಂಡರೆ ಯಾರಾದರೂ ಕೆಟ್ಟ ಸುದ್ದಿಯನ್ನು ತರುವುದನ್ನು ನೋಡಿದರೆ ಅದು ವ್ಯಕ್ತಿಯ ಶಿರಚ್ಛೇದನ ಮಟ್ಟಕ್ಕೆ ಹೋಗುತ್ತದೆ ಅವರು ದೂತರನ್ನು ತಕ್ಷಣವೇ ಕೊಲ್ಲುತ್ತಾರೆ ಎಂದರೆ ಕೆಟ್ಟ ಸುದ್ದಿಯನ್ನು ತರುವವನು ಆದ್ದರಿಂದ ಈಗಂತೂ ಅದು ನಿಜ ನೀವು ಕೆಟ್ಟ ಸುದ್ದಿಗಳನ್ನು ತಂದಾಗ ಜನರು ನಿಮ್ಮನ್ನು ಇಷ್ಟಪಡುವುದಿಲ್ಲ ಆದರೆ ನಾನು ಹೇಳಿದಂತೆ ಅದು ಮುಖ್ಯವಾಗಿದೆ ಇದರಲ್ಲಿ ನಾನು ಸೂಚಿಸಿದ ಎಲ್ಲಾ ಸಭ್ಯ ನಡತೆಗಳು ಮತ್ತು ಅಲಂಕಾರಗಳನ್ನು ನೀವು ಬಳಸಿದರೆ ನೀವು ಗೌರವವನ್ನು ಗಳಿಸಲು ಸಾಧ್ಯವಾಗುತ್ತದೆ ಮತ್ತು ಕರೆಯ ಕೊನೆಯಲ್ಲಿ ನೀವು ಕೆಟ್ಟ ಸುದ್ದಿಯನ್ನು ತಲುಪಿಸಿದರೂ ಸಹ ಅದು ಸರಿ ಎಂದು ಅವರು ಭಾವಿಸುತ್ತಾರೆ ಅವರು ತುಂಬಾ ಒಳ್ಳೆಯ ಉಷ್ಣತೆ ನಿಜವಾದ ಮತ್ತು ಗೌರವಾನ್ವಿತ ಯಾರೊಂದಿಗಾದರೂ ಮಾತನಾಡಿದ್ದಾರೆ ಎಂದು ಅವರು ಭಾವಿಸುತ್ತಾರೆ ಆದ್ದರಿಂದ ಈ ಟಿಪ್ಪಣಿಯೊಂದಿಗೆ ನಾನು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ಇದನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನದರಲ್ಲಿ ನಾನು ನಿಮ್ಮ ದೂರವಾಣಿ ಕೌಶಲ್ಯಗಳನ್ನು ಸುಧಾರಿಸುವ ಬಗ್ಗೆ ಅಂತಿಮವಾಗಿ ಚರ್ಚಿಸೋಣ ವಂದನೆಗಳು ಒಳ್ಳೆಯ ದಿನವನ್ನು ಹೊಂದಿರಿ